ಅಪ್ಲಿಕೆಷನ್ ಗಳ ಈ ಮೊಡ್ಯುಲ್ನಲ್ಲಿ UAVಗಳ ಉಪಯೋಗದ ಬಗ್ಗೆ ವಿಶೇಷವಾದ ಲೆಕ್ಚರ್ ಅನ್ನು ಸೇರಿಸಿಕೊಂಡಿದ್ದೇನೆ UAV ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಹಾಗಾಗಿ UAV ಉದಾಹರಣೆಗೆ ಡ್ರೋನ್ ಗಳು ಬಹುತೇಕ ನೀವೆಲ್ಲರೂ ಕೇಳಿರುವಂತಹ UAV ಗಳ ಒಳ್ಳೆಯ ಉದಾಹರಣೆ UAV ಗಳು ಇತ್ತೀಚಿಗೆ ತುಂಬಾ ಜನಪ್ರಿಯವಾಗಿವೆ ಹಾಗಾಗಿ ಜಗತ್ತಿನಾದ್ಯಂತ ಹಲವಾರು ವಿವಿಧ ಇನಿಷಿಯೇಟಿವ್ ಗಳು ನಡೆಯುತ್ತಿವೆ ಕೆಲವು ಕಾರ್ಯಚಟುವಟಿಕೆಗಳನ್ನು ಎಫಿಸಿಯೆಂಟ್ ಆಗಿ ಮಾಡಲು ಪ್ರಮುಖವಾಗಿ ಈ ಆಟಾನಮಸ್ ಅನ್ಮ್ಯಾನ್ಡ್ ವೆಹಿಕಲ್ ಗಳು ಉಪಯೋಗವನ್ನು ಟಾರ್ಗೆಟ್ ಮಾಡಿವೆ UAVಗಳ ಅಪ್ಲಿಕೇಶನ್ ಗಳು ತುಂಬಾ ಇವೆ ಉದ್ಯಮಗಳಲ್ಲಿನ ಅಪ್ಲಿಕೇಶನ್ ಗಳು ಅತಿ ಹೆಚ್ಚು ಉಪಯುಕ್ತವಾಗಿವೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡುವ ಸಲುವಾಗಿ UAV ಗಳ ಎಕ್ಸ್ಪ್ಲೋರ್ ಮಾಡಲಾಗುತ್ತಿದೆ ಪ್ರಮುಖವಾಗಿ ಮನುಷ್ಯರಿಗೆ ತಲುಪಲು ಅಥವಾ ಪ್ರವೇಶಿಸಲು ಕಷ್ಟಕರವಾದ ಪ್ರದೇಶಗಳನ್ನು ಮನುಷ್ಯರಹಿತವಾದ ರೀತಿಯಲ್ಲಿ ತಲುಪಲು UAV ಗಳನ್ನು ಉದ್ಯಮಗಳಲ್ಲಿ ಎಕ್ಸ್ಪ್ಲೋರ್ ಮಾಡಲಾಗುತ್ತಿದೆ ಯಾಕೆಂದರೆ ಬಹುಶಃ ಅಲ್ಲಿ ವಿಷಕಾರಿ ತ್ಯಾಜ್ಯಗಳು ಇರಬಹುದು ಮತ್ತು ಮನುಷ್ಯನಿಗೆ ಅಲ್ಲಿ ಹೋಗುವುದು ಅಪಾಯಕಾರಿ ಆಗಿರಬಹುದು ಹಾಗಾಗಿ ಒಂದು ಸುರಕ್ಷಿತ ಸ್ಥಳದಿಂದ ಹಾರಿ ಮತ್ತು ದೂರದ ಸ್ಥಳದಲ್ಲಿ ಲ್ಯಾಂಡ್ ಆಗಿ ವಿವಿಧ ಡಾಟಾವನ್ನು ಸಂಗ್ರಹಿಸಲು ಆಗುವಂತೆ ಮತ್ತು ಮನುಷ್ಯರಿಗೆ ಸಂಗ್ರಹಿಸಲು ಕಷ್ಟಕರ ವಾದಂತಹ ವಿವಿಧ ಅಪಾಯಕಾರಿ ಸ್ಯಾಂಪಲ್ ಗಳನ್ನು ದೂರದ ಸ್ಥಳದಿಂದ ಸಂಗ್ರಹಿಸಲು ಸಾಧ್ಯವಾಗುವಂತೆ ಮತ್ತು ಇತ್ಯಾದಿಗಳಿಗಾಗಿ ಹಾರುವ ಆಬ್ಜೆಕ್ಟ್ ಗಳಾದ ಈ UAV ಗಳನ್ನು ಡಿಸೈನ್ ಮಾಡಬಹುದು UAV ಗಳು ಹೆಲ್ತ್ ಕೇರ್ ನಲ್ಲಿ ಅಪ್ಲಿಕೇಶನ್ ಹೊಂದಿವೆ UAV ಗಳು ಕೃಷಿಯಲ್ಲಿ ಅಪ್ಲಿಕೇಶನ್ ಗಳನ್ನು ಹೊಂದಿವೆ UAV ಗಳು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳಲ್ಲಿ ಅಪ್ಲಿಕೇಶನ್ ಗಳನ್ನು ಹೊಂದಿವೆ ಸ್ಟೀಲ್ ಪ್ಲಾಂಟ್ ಗಳಲ್ಲಿ ಅಪಾಯಕಾರಿ ನ್ಯೂಕ್ಲಿಯರ್ ರೇಡಿಯೇಷನ್ ಗಳು ಇರುವಂತಹ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳಲ್ಲಿ ಮತ್ತು ಅಪಾಯಕಾರಿ ನ್ಯೂಕ್ಲಿಯರ್ ರೇಡಿಯೇಷನ್ ಗಳು ಇರುವಂತಹ ಮತ್ತು ಅವುಗಳ ಎಕ್ಸ್ ಪೋಜಾರ್ ಆಗುವಂತಹ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳ ಹತ್ತಿರ ಮತ್ತು ಅಲ್ಲಿಗೆ ಹೋಗಿ ಸ್ಯಾಂಪಲ್ ಗಳನ್ನು ತೆಗೆದುಕೊಳ್ಳುವುದು ಅಥವಾ ಸ್ಯಾಂಪಲ್ ಗಳನ್ನು ಸಂಗ್ರಹಿಸುವುದು ಅಥವಾ ಕೆಲವು ತರಹದ ಮಾನಿಟರಿಂಗ್ ಚಟುವಟಿಕೆಗಳನ್ನು ಮಾಡುವುದು ಮನುಷ್ಯರಿಗೆ ಕಷ್ಟಕರವಾಗಿದೆ ಹಾಗಾಗಿ ಎಲ್ಲಾ ವಿವಿಧ ಚಟುವಟಿಕೆಗಳನ್ನು ದೂರದಿಂದಲೇ ಮಾಡಲು UAVಗಳು ಸಹಾಯಮಾಡುತ್ತದೆ ಇಲ್ಲವಾದಲ್ಲಿ ಮನುಷ್ಯರೇ ಮಾಡಬೇಕಾದರೆ ಇದು ಕಷ್ಟವಾದದ್ದು ಹಾಗಾಗಿ UAVಗಳು ತುಂಬಾ ಸಹಕಾರಿಯಾಗಿವೆ ಆದ್ದರಿಂದ ಉದ್ಯಮದಲ್ಲಿ ಹಲವಾರು ಕೆಲಸಗಳನ್ನು ಮಾಡಲು UAVಗಳು ಸಹಾಯ ಮಾಡಬಹುದು ಮತ್ತು ಉದ್ಯಮದಲ್ಲಿ ನಾವು ಕೇವಲ ಒಂದು UAV ಯ ಬಗ್ಗೆ ಮಾತಾಡುತ್ತಿಲ್ಲ ನಾವು ಕನೆಕ್ಟ್ ಆದಂತಹ UAVಗಳು UAVಗಳ ಸಮೂಹದ ಬಗ್ಗೆ ಮಾತನಾಡುತ್ತಿದ್ದೇವೆ ಅಂದರೆ ಪರಸ್ಪರ ಮಾತನಾಡುವಂತಹ UAVಗಳು ಒಂದು UAV ಇಂದ ಇನ್ನೊಂದು UAV ಗೆ ಸಂದೇಶಗಳನ್ನು ಕಳುಹಿಸುವಂತಹ ಮತ್ತು ಬಹುಶಃ ಟೆರೆಸ್ರ್ಟಿಯಲ್ ಕಂಟ್ರೋಲ್ ಸ್ಟೇಷನ್ ಗೆ ಹಿಂತಿರುಗಿಸುವ ಮತ್ತು ಇತ್ಯಾದಿ UAVಗಳು ಹಾಗಾಗಿ UAVಗಳು ಮತ್ತು ಕನೆಕ್ಟ್ ಆಗಿರುವಂತಹ UAVಗಳು ತುಂಬಾ ಆಕರ್ಷಣೀಯವಾಗಿರುತ್ತವೆ ಆದ್ದರಿಂದ UAVಗಳು ನೆಟ್ವರ್ಕ್ ಗಳನ್ನ ಟೆರೆಸ್ರ್ಟಿಯಲ್ IoT ನೆಟ್ವರ್ಕ್ ಗಳಿಂದ ಏರಿಯಲ್ IoT ನೆಟ್ವರ್ಕ್ ಗಳಾಗಿ ಎಕ್ಸ್ಟೆಂಡ್ ಮಾಡಬಹುದು ಹಾಗಾಗಿ ಟೆರೆಸ್ರ್ಟಿಯಲ್ ಡೊಮೈನ್ ಗಿಂತ ಮಿಗಿಲಾಗಿ UAVಗಳನ್ನ ಎಕ್ಸ್ಟೆಂಡ್ ಮಾಡಬಹುದು ಮತ್ತು ಭೂಮಿಯಿಂದ ಮಾಹಿತಿಯನ್ನು ತೆಗೆದುಕೊಂಡು ಹೋಗಬಹುದು ಅಂದರೆ ಟೆರೆಸ್ರ್ಟಿಯಲ್ ಡೊಮೈನ್ ನಿಂದ ಏರಿಯಲ್ ಗೆ ಆದ್ದರಿಂದ ಟೆರೆಸ್ರ್ಟಿಯಲ್ IoT ನೆಟ್ವರ್ಕ್ ಗಳನ್ನ ಏರಿಯಲ್ IoT ನೆಟ್ವರ್ಕ್ ಗಳಿಗೆ ಕನೆಕ್ಟ್ ಮಾಡುವುದು ಮತ್ತು ಏರಿಯಲ್ ನಿಂದ ಭೂಮಿಗೆ ಹಿಂದಿರುಗಿಸುವುದು ಇವೆಲ್ಲವನ್ನು UAVಗಳ ಸಹಾಯದಿಂದ ಮಾಡಬಹುದು ಹಾಗಾಗಿ ಸಿಂಗಲ್ UAVಯ ಉಪಯೋಗ ಸಾಮಾನ್ಯವಾಗಿದೆUAVಗಳ ಸಮೂಹಗಳು ಕಲೆಕ್ಟ್ ಆದಂತಹ UAVಗಳ ಉಪಯೋಗವೂ ಇತ್ತೀಚಿಗೆ ಜನಪ್ರಿಯವಾಗುತ್ತಿದೆ ಏಕೆಂದರೆ ಕರೆಕ್ಟ್ ಆದಂತಹ UAV ಗಳು ಸಿಂಗಲ್ UAV ಗಳಿಗಿಂತ ಹೆಚ್ಚು ಎಫಿಸಿಯೆಂಟ್ ಆಗಿ ಚಟುವಟಿಕೆಗಳನ್ನು ಮಾಡುತ್ತವೆ ಕೆಲಸಗಳನ್ನು ಪೂರೈಸುತ್ತದೆ ಆದ್ದರಿಂದ UAV ಗಳನ್ನ ಪವರ್ ಪ್ಲಾಂಟ್ ಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳಲ್ಲಿ ವಿವಿಧ ಉದ್ಯಮಗಳಲ್ಲಿ ಮತ್ತು ಮುಂತಾದವುಗಳ ಬೇರೆಬೇರೆ ಸ್ಥಳಗಳಲ್ಲಿ UAV ಗಳನ್ನು ಅಳವಡಿಸಬಹುದು ಅವುಗಳು ಸರಿಹೊಂದುವಂತಹ ಪೇಲೋಡ್ ಅನ್ನು ರವಾನಿಸುವ ಸಾಮರ್ಥ್ಯವನ್ನು ಹೊಂದಿವೆ ಅವಶ್ಯಕತೆಯ ಆಧಾರದ ಮೇಲೆ ಬೇರೆಬೇರೆ ಪೇಲೋಡ್ ಗಳನ್ನ ಅಡ್ಜಸ್ಟ್ ಮಾಡಬಹುದು ಈ ವಿವಿಧ UAV ಗಳು ಪೇಲೋಡ್ ಗಳನ್ನ ಸಾಗಿಸಬಹುದು ಲೋಡ್ ಅನ್ನು ಇಂಡಸ್ಟ್ರಿಯ ಒಂದು ಸ್ಥಳದಿಂದ ಎತ್ತಿಕೊಳ್ಳಲು ಮತ್ತು ಕಳುಹಿಸಲು ಮತ್ತು ಇಂಡಸ್ಟ್ರಿಯ ಇನ್ನೊಂದು ಸ್ಥಳದಲ್ಲಿ ಲೋಡನ್ನು ಇಳಿಸಲು UAVಗಳು ಕೆಲಸ ಮಾಡುತ್ತವೆ ಬಹುಶಃ ಅವುಗಳು ಇಂಡಸ್ಟ್ರಿಯಲ್ ಪ್ಲಾಂಟ್ ಗಳಲ್ಲಿ ಅಥವಾ ಪವರ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳಲ್ಲಿ ಲೋಡ್ ಅನ್ನು ರವಾನಿಸಲು ಅನುಸರಿಸುವ ಹಳೆಯ ಮಾದರಿಗಳಿಗಿಂತ ಹೆಚ್ಚು ಎಫಿಸಿಯೆಂಟ್ ಆಗಿ ಕೆಲಸ ಮಾಡುತ್ತವೆ ಹಾಗಾಗಿ UAVಗಳು ವಿವಿಧ ಡಾಟಾವನ್ನು ಅಳತೆ ಮಾಡಲು ಬೇರೆ ಬೇರೆ ಸ್ಥಳಗಳಿಂದ ವಿಶೇಷವಾಗಿ ತಲುಪಲು ಕಷ್ಟಕರವಾದ ದೂರದ ಸ್ಥಳಗಳಿಂದ ಮನುಷ್ಯರಿಗೆ ಮತ್ತು ಮುಂತಾದವುಗಳಿಗೆ ಅಪಾಯಕಾರಿಯಾದಂತಹ ಸ್ಥಳಗಳಿಂದ ಡಾಟಾವನ್ನು ಸಂಗ್ರಹಿಸಲು ಸಹಕಾರಿಯಾಗಿರುತ್ತವೆ UAVಗಳನ್ನು ರಿಪ್ರೋಗ್ರಾಮ್ ಮಾಡಲಾಗುವಂತೆ ಮಾಡಬಹುದು ಅಂದರೆ ಈ UAV ಗಳು ಕೆಲವು ಅವಶ್ಯಕತೆಗಳನ್ನು ಪೂರೈಸಲು ಸಹಕಾರಿಯಾಗಿರುತ್ತವೆ ಮತ್ತು ನಂತರ ಡೈನಾಮಿಕ್ ಆಗಿ ಅವುಗಳು ಬದಲಾದರೆ UAVಗಳನ್ನು ರಿಪ್ರೋಗ್ರಾಮ್ ಮಾಡಲಾಗುವುದು ಈ UAVಗಳಿಂದ ಹಲವಾರು ಕೆಲಸಗಳನ್ನು ಮಾಡಬಹುದು ಮತ್ತು ಇವುಗಳು ಕನೆಕ್ಟ್ಆದಂತಹ UAV ಗಳು ಅಥವಾ UAV ಗಳ ಸಮೂಹ ಉದ್ಯಮಗಳಲ್ಲಿ UAVಗಳೊಂದಿಗೆ ಅಳವಡಿಸಬಹುದಾದ ಬೇರೆಬೇರೆ ಸೆನ್ಸರ್ ಗಳನ್ನು ಉಪಯೋಗಿಸಿಕೊಂಡು ವಿವಿಧ ಡಾಟಾವನ್ನು ಸಂಗ್ರಹಿಸಲು ವಿವಿಧ ಮೆಜರ್ಮೆಂಟ್ ಗಳನ್ನು ಸಂಗ್ರಹಿಸಲು UAVಗಳು ಸಹಾಯಮಾಡುತ್ತವೆ UAVಗಳು ಎಂಡ್ ಟು ಎಂಡ್ ಕನೆಕ್ಷನ್ ಅನ್ನು ಸಾಧಿಸಲು ಸಹಾಯಮಾಡುತ್ತವೆ ನಾನು ನಿಮಗೆ ಹೇಳುತ್ತಿದ್ದಂತೆ ಬರೀ ಟೆರೆಸ್ರ್ಟಿಯಲ್ ಕನಕ್ಷನ್ ಅಲ್ಲ ಟೆರೆಸ್ರ್ಟಿಯಲ್ ನಿಂದ ಏರಿಯಲ್ ಏರಿಯಲ್ ನಿಂದ ಟೆರೆಸ್ರ್ಟಿಯಲ್ ಮತ್ತು ಮುಂತಾದವುಗಳು ಕೂಡ ಹಾಗಾಗಿ ಯೂಸರ್ ನಿಂದ ಕಂಟ್ರೋಲರ್ ವರೆಗೆ ಸಾಮಾನ್ಯವಾಗಿ ವಯರ್ಲೆಸ್ ಮೂಲಕ UAVಗಳು ಎಂಡ್ ಟು ಎಂಡ್ ಕನೆಕ್ಷನ್ ಹೊಂದಿವೆ ಇಂಡಸ್ಟ್ರಿಯಲ್ ಕಂಟ್ರೋಲ್ ಸಿಸ್ಟಮ್ ಆದಂತಹ SCADAಅನ್ನು ನೇರವಾಗಿ ಸಂಪರ್ಕಿಸಲು UAVಗಳು ಸಹಾಯ ಮಾಡಬಹುದು SCADAದ ವಿವರಗಳನ್ನು ಈಗಾಗಲೇ ನಾವು ಬೇರೆ ಲೆಕ್ಚರ್ ನಲ್ಲಿ ತಿಳಿದುಕೊಂಡಿದ್ದೇವೆ ಇದು ಪ್ರಮುಖವಾಗಿ ಸೂಪರ್ವೈಸರೀ ಕಂಟ್ರೋಲ್ ಸೂಪರ್ವೈಸರೀ ಡಾಟಾ ಆಕ್ವಿಜಿಶನ್ ಮತ್ತು ಇತ್ಯಾದಿ ಹಾಗಾಗಿ ಸ್ಕ್ಯಾಟರ್ ಡಿವೈಸ್ ಗಳು ಮತ್ತು ಅವುಗಳನ್ನು UAV ಗಳ ಜೊತೆಗೆ ಅಳವಡಿಸುವುದು ನಿಜ ಇದು ಇಂಡಸ್ಟ್ರಿಯಲ್ IoT ಕ್ಷೇತ್ರದಲ್ಲಿ ನಡೆಯುತ್ತಿದೆ UAVಗಳು ಏರಿಯಲ್ ವಿಜುವಲ್ ಥರ್ಮಲ್ ಚಿತ್ರಣಗಳನ್ನು ಮತ್ತು ಫ್ಯಾಕ್ಟರಿ ಸ್ಟೇಷನ್ ಗಳ ಮತ್ತು ಸಬ್ ಸ್ಟೇಷನ್ ಗಳ ರೇಡಿಯೋ ಫ್ರಿಕ್ವೆನ್ಸಿ ಚಿತ್ರಣವನ್ನು ಪಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಇಲ್ಲಿಂದ ಮುಂದೆ ಹೋಗುವ ಮೊದಲು ನಾನು ನಿಮಗೆ ಎರಡು ಬೇರೆ ಬೇರೆ ವಿಷಯಗಳನ್ನು ತೋರಿಸಲು ಬಯಸುತ್ತೇನೆ ನಿಜವಾಗಲೂ UAV ಹೇಗೆ ಇರುತ್ತದೆ ಎಂದು ನಾನು ನಿಮಗೆ ತೋರಿಸುವೆ ಹಾಗಾಗಿ ಇದು UAVಯ ಒಂದು ಉದಾಹರಣೆ ನೀವಿಲ್ಲಿ ನೋಡಬಹುದು ಈ UAV ಬೇರೆಬೇರೆ ಭಾಗಗಳನ್ನು ಹೊಂದಿದೆ ಈ UAV ಪ್ರೋಪೆಲ್ಲರ್ ಹೊಂದಿದೆ ನೀವು ಕಾಣಬಹುದು ಇದು UAVಯ ಪ್ರೋಪೆಲ್ಲರ್ ಇಲ್ಲಿ ಇದು ಕ್ವಾಡ್ ಕಾಪ್ಟರ್ ಇದು ಕ್ವಾಡ್ ಕಾಪ್ಟರ್ ಇದು ನಾಲ್ಕು ಬೇರೆ ಬೇರೆ ರೋಟರ್ ಗಳನ್ನು ನಾಲ್ಕು ಬೇರೆ ಬೇರೆ ಪ್ರೋಪೆಲ್ಲರ್ ನನ್ನ ಗಳನ್ನು ಹೊಂದಿದೆ ಹಾಗಾಗಿ ಇಲ್ಲಿ ಹೆಕ್ಸಾಕಾಪ್ಟರ್ಗಳು ಕ್ವಾಡ್ ಕಾಪ್ಟರ್ ಗಳು ಆಕ್ಟ ಕಾಪ್ಟರ್ ಗಳು ಇರಬಹುದು ಅಂದರೆ ಇಲ್ಲಿ 6 ಪ್ರೊಪೆಲ್ಲರ್ ಗಳು 8 ಪ್ರೊಪೆಲ್ಲರ್ ಗಳು ಮತ್ತು ಮುಂತಾದವುಗಳು ಇರಬಹುದು ಹಾಗಾಗಿ ಇವುಗಳು ಬೇರೆ ಬೇರೆ ಪ್ರೊಪೆಲ್ಲರ್ ಗಳು ಮತ್ತು ಈ ಪ್ರೊಪೆಲ್ಲರ್ ಗಳು ಮೋಟರ್ ಗಳ ರೋಟೇಶನ್ ಕಾರಣದಿಂದ ರೋಟೆಟ್ ಆಗುತ್ತದೆ ಹಾಗಾಗಿ ಈ ಪ್ರೊಪೆಲ್ಲರ್ ಗಳು ಈ ಮೋಟರ್ ಗಳಿಗೆ ಕನೆಕ್ಟ್ ಆಗಿರುತ್ತವೆ ಇದು ಒಂದು ಮೋಟರ್ ಈ ಕೆಳಗಡೆ ನೀವು ಕಾಣುತ್ತಿರುವುದು ಮೋಟರ್ ಇದು ಒಂದು ಸಣ್ಣ ಮೋಟರ್ ಕೆಂಪುಬಣ್ಣದ ಇದು ಒಂದು ಮೋಟರ್ ಆದ್ದರಿಂದ ಪ್ರೋಪೆಲ್ಲರ್ ಮೋಟರ್ ಗೆ ಕನೆಕ್ಟ್ ಆಗಿರುತ್ತದೆ ಈ UAVಯನ್ನು ನಾವು IIT ಖರಗ್ ಪುರದ CSE ವಿಭಾಗದ ನಮ್ಮ SWAN ಪ್ರಯೋಗಾಲಯದಲ್ಲಿ ಹೊಂದಿದ್ದೇವೆ UAV ಗಳ ಮೇಲೆ ಹಲವು ಪ್ರಯೋಗಗಳನ್ನು ಮಾಡುತ್ತೇವೆ ಮತ್ತು ಇದು ನಾವು ಪ್ರಯೋಗ ಮಾಡುವಂತಹದ್ದೇ ಒಂದು UAV ಮತ್ತು ಇದನ್ನ ನಿಜವಾಗಲೂ ಆಗ್ರೋ ಇಮೇಜರೀ ಸಲವಾಗಿ ನಾವು ಉಪಯೋಗಿಸುತ್ತೇವೆ ಇದು ಕ್ವಾಡ್ ಕಾಪ್ಟರ್ UAV ಮತ್ತು ಈ UAV ಸಂಪೂರ್ಣವಾಗಿ ಅಟಾನಮಸ್ ಆದಂತಹ UAV ಅಂದರೆ ಇದನ್ನು ನಿಯಂತ್ರಣ ಮಾಡಲು ನಿಮಗೆ ಯಾವುದೇ ರೀತಿಯಾದಂತಹ ರಿಮೋಟ್ ಕಂಟ್ರೋಲಿನ ಅವಶ್ಯಕತೆ ಇಲ್ಲ ಮತ್ತು ಇದು ನಮ್ಮ ಪ್ರಯೋಗಾಲಯದಲ್ಲಿ ಇದೆ ನಾವಿದನ್ನು ಸಂಪೂರ್ಣವಾಗಿ ಅಟಾನಮಸ್ ಆಗಿ ಮಾಡಿದ್ದೇವೆ ಮತ್ತು ನಾನು ಹೇಳುತ್ತಿದ್ದಂತೆ ಬೇರೆ ಬೇರೆ ಭಾಗಗಳ ವಿವರಣೆಯನ್ನು ಮುಂದುವರಿಸೋಣ ಹಾಗಾಗಿ ಇದು ಒಂದು ಪ್ರೋಪೆಲ್ಲರ್ ಇದರ ಹಾಗೆಯೇ ಇಲ್ಲಿ ನಾಲ್ಕು ಬೇರೆ ಬೇರೆ ಪ್ರೊಪೆಲ್ಲರ್ ಗಳಿವೆ ಹಾಗಾಗಿ ನಾನು ನಿಮಗೆ ತೋರಿಸಿದಂತಹ ಕೆಂಪುಬಣ್ಣದ ಮೋಟರ್ ಗಳು ಈ ಪ್ರೋಪೆಲ್ಲರ್ ಗಳಿಗೆ ಕನೆಕ್ಟ್ ಆಗಿವೆ ಹಾಗಾಗಿ ಇಲ್ಲಿ ನಾಲ್ಕು ಬೇರೆ ಬೇರೆ ಮೋಟರ್ ಗಳಿವೆ ಬೇರೆಬೇರೆ ಸ್ಪೆಸಿಫಿಕೇಶನ್ ಗಳನ್ನು ಹೊಂದಿದಂತಹ ಮೋಟರ್ ಗಳು ಸಿಗುತ್ತವೆ ಹೆಚ್ಚು ಸಾಮರ್ಥ್ಯ ಇರುವ ಮೋಟಾರ್ ಗಳನ್ನು ಮತ್ತು ಮುಂತಾದವುಗಳನ್ನು ನೀವು ಹೊಂದಬಹುದು ಹಾಗಾಗಿ ನಿಮ್ಮಲ್ಲಿ ಹೆಚ್ಚು ಸಾಮರ್ಥ್ಯವುಳ್ಳ ಮೋಟರ್ ಇದ್ದರೆ ಅದು ಹೆಚ್ಚು ಆಲ್ಟಿಟ್ಯುಡ್ ಅನ್ನು ಹೆಚ್ಚು ಒತ್ತಡವನ್ನು ಸ್ವಲ್ಪ ಹೆಚ್ಚು ಪೇಲೋಡ್ ಅನ್ನು ಸಾಗಿಸುವ ಸಾಮರ್ಥ್ಯವನ್ನು ಮತ್ತು ಮುಂತಾದವುಗಳನ್ನು ಕೊಡುತ್ತದೆ ಈ ಮೋಟರ್ ಗಳು ಮತ್ತು ಇಲ್ಲಿರುವುದು ಇದನ್ನು APM ಎಂದು ಗುರುತಿಸಲಾಗುವುದು ಇದು ಕಂಟ್ರೋಲರ್ ಆದ್ದರಿಂದ ಈ ಕಂಟ್ರೋಲರ್ ಪ್ರಮುಖವಾಗಿ ಈ ಎಲ್ಲಾ ವಿವಿಧ ಮೋಟಾರ್ ಗಳನ್ನು ಕಂಟ್ರೋಲ್ ಮಾಡುತ್ತದೆ ಮೋಟರ್ ಗಳು ಮುಖ್ಯವಾಗಿ ರೋಟೆಟ್ ಆಗುತ್ತವೆ ಇಲ್ಲಿ 4 ಬೇರೆ ಬೇರೆ ಮೋಟರ್ ಗಳಿವೆ ಮತ್ತು ಈ ಮೋಟರ್ ಗಳು ಎರಡು ಬೇರೆ ಬೇರೆ ದಿಕ್ಕಿನಲ್ಲಿ ರೋಟೆಟ್ ಆಗುತ್ತವೆ ಒಂದು ಸೆಟ್ಟಿನ ಮೋಟರ್ ಗಳು ಅಂದರೆ ಇದು ಮತ್ತು ಇದು ಎರಡು ಮೋಟರ್ ಗಳು ಕೌಂಟರ್ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ರೊಟೇಟ್ ಆಗುತ್ತವೆ ಆದರೆ ಈ ಎರಡು ಮೋಟರ್ ಗಳು ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ರೊಟೇಟ್ ಆಗುತ್ತವೆ ಆದ್ದರಿಂದ ಇದೇ ಕಾರಣಕ್ಕಾಗಿ ಪ್ರೋಪೆಲ್ಲರ್ ಗಳು ಸಹ ಒಂದು ಸೆಟ್ಟಿನ ಪ್ರೊಫೈಲ್ಗಳು ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ರೊಟೇಟ್ ಆಗುತ್ತವೆ ಇನ್ನೊಂದು ಸೆಟ್ ಕೌಂಟರ್ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ರೊಟೇಟ್ ಆಗುತ್ತವೆ ಇದು ಮುಖ್ಯವಾಗಿ UAV ಲಿಫ್ಟ್ ತೆಗೆದುಕೊಳ್ಳಲು ಸಹಾಯವಾಗುತ್ತದೆ ಹಾಗಾಗಿ ಇದು UAVಯ ಡಿಸೈನ್ ನಲ್ಲಿ ತುಂಬಾ ಮಹತ್ವ ವಾದದ್ದು ನಾನು ಹೇಳುತ್ತಿದ್ದಂತೆ ಇದು APM ಕಂಟ್ರೋಲರ್ ಮುಖ್ಯವಾಗಿ ನಮ್ಮಲ್ಲಿರುವ ಮೋಟರ್ ಗಳನ್ನು ಕಂಟ್ರೋಲ್ ಮಾಡುತ್ತದೆ ಮತ್ತು ಇದು GPS ಯೂನಿಟ್ ಈ ಡಿವೈಸ್ ಫ್ಲೈಟ್ ನಲ್ಲಿದ್ದಾಗ GPS ಪೋಸಿಶನ್ ಪಡೆಯಲು ಇದು ನಮಗೆ ಸಹಾಯಮಾಡುತ್ತದೆ ಇಂಟಲಿಜೆಂಟ್ ಕಂಟ್ರೋಲರ್ ಆದಂತಹ ರಸ್ಪಿಬೆರಿ ಪೈ ಇದೆ ಅಂದ್ರೆ ಇಂಟಲಿಜೆಂಟ್ ಡಿವೈಸ್ ಸರ್ವರ್ ಇದು ಬಹಳಷ್ಟು ಕಂಪ್ಯೂಟೇಶನ್ ಮಾಡಬಹುದು ಮತ್ತು ಈ ಕಂಪ್ಯೂಟೇಶನ್ ಅನ್ನು ಇದೆ UAV ಪಡೆದಂತಹ ಅಥವಾ ಸಂಗ್ರಹಿಸಿದಂತಹ ಡಾಟಾದಮೇಲೆ ಸ್ಥಳೀಯವಾಗಿ ಮಾಡಬಹುದು ಹಾಗಾಗಿ ಈ ಡಿವೈಸ್ ಈ ರಸ್ಪಿಬೆರಿ ಪೈಗಳಿಂದ ಕೆಲವು ಕಂಪ್ಯೂಟೇಶನ್ ಮಾಡಲಾಗುವುದು ಮತ್ತು ತನ್ನಿಂದ ಪ್ರೋಸೆಸ್ ಮಾಡಲಾಗದ ಇತರೆ ಡಾಟಾವನ್ನು ಕಮ್ಯುನಿಕೇಶನ್ ಚಾನಲ್ ಗಳ ಮೂಲಕ ಇಲ್ಲಿಗೆ ಕಳುಹಿಸಲು ಈ ರಸ್ಪಿಬೆರಿ ಪೈ ಸಹಾಯಮಾಡುತ್ತದೆ ಈ UAV ಜೊತೆ ಸರಿಹೊಂದುವಂತಹ ಬೇರೆಬೇರೆ ಸೆನ್ಸರ್ ಗಳಿರುವಂತೆಇದು ಕೂಡ ಒಂದು ಅಂತಹದ್ದೆ ಸೆನ್ಸರ್ ಇದು ಪ್ರಮುಖವಾಗಿ ಸೋಲಾರ್ ರೇಡಿಯೇಷನ್ ನಿನ ತೀವ್ರತೆಯನ್ನು ಪತ್ತೆಮಾಡುವ ಒಂದು ಸೋಲಾರ್ ಸೆನ್ಸರ್ ಹಾಗಾಗಿ ಸೋಲಾರ್ ಸೆನ್ಸರ್ ಮತ್ತು ಇತ್ಯಾದಿ ಮತ್ತು ಇದರಂತೆಯೇ ಇಲ್ಲಿ ಬೇರೆಬೇರೆ ಇತರೆ ಸೆನ್ಸರ್ ಗಳಿವೆ ನಿರ್ದಿಷ್ಟವಾದ ಅಪ್ಲಿಕೇಶನ್ ಅವಶ್ಯಕತೆಗಳ ಆಧಾರದ ಮೇಲೆ ಈ ಇತರೆ ಸೆನ್ಸರ್ ಗಳನ್ನು UAV ಗೆ ಜೋಡಿಸಬಹುದು ಗ್ಯಾಸ್ ಮೋನಿಟರ್ ಮಾಡುವುದಾಗಿದ್ದರೆ ಹಲವು ಗ್ಯಾಸ್ ಸೆನ್ಸರ್ ಗಳಾದಂತಹ ಮಿಥೇನ್ ಸೆನ್ಸರ್ ಕಾರ್ಬನ್ ಮೊನಾಕ್ಸೈಡ್ ಸೆನ್ಸರ್ ಮತ್ತು ಮುಂತಾದವುಗಳು ಈ ಎಲ್ಲಾ ಬೇರೆ ಬೇರೆ ಗ್ಯಾಸ್ ಸೆನ್ಸರ್ ಗಳನ್ನು ಈ UAV ನೊಂದಿಗೆ ಜೋಡಿಸಬಹುದು ಮತ್ತು UAV ಹಾರುವಾಗ ಗ್ಯಾಸ್ ಸೆನ್ಸರ್ ಗಳು ಗ್ಯಾಸ್ ಕಾನ್ಸಂಟ್ರೇಶನ್ ಡಾಟಾವನ್ನು ಸಂಗ್ರಹಿಸುತ್ತವೆ ಕೇವಲ ಒಂದು ಜಾಗದಿಂದ ಅಲ್ಲಏಕೆಂದರೆ UAV ದೊಡ್ಡ ಪ್ರದೇಶದ ಮೇಲೆ ಹಾರಾಡುತ್ತದೆ ಈ ಗ್ಯಾಸ್ ಕಾನ್ಸಂಟ್ರೇಷನ್ ಮತ್ತು ಫ್ಲೈಟ್ ನ ಬೇರೆ ಬೇರೆ ಜಾಗಗಳ ಗ್ಯಾಸ್ ಕಾನ್ಸಂಟ್ರೇಷನ್ ಗೆ ಸಂಬಂಧಿಸಿದ ಡಾಟಾವನ್ನು ಕೂಡ ರೆಟ್ರೀವ್ ಮಾಡಬಹುದು ಹಾಗಾದರೆ ಇದು ಮೊಬೈಲ್ ಸೆನ್ಸರ್ ಯೂನಿಟ್ ತರಹ ಆಗಬಹುದಾ ಇದು ಮೊಬೈಲ್ ಸೆನ್ಸರ್ ಯೂನಿಟ್ ತರಹ ಆಗುತ್ತದೆ ಫ್ಲೈಟ್ ನಲ್ಲಿರುವಾಗ ಇದು ಬಹಳಷ್ಟು ಡಾಟಾವನ್ನು ಸಂಗ್ರಹಿಸುತ್ತದೆ ಹಾಗಾಗಿ ಇದು UAVಗಳ ಉಪಯೋಗದಿಂದ ಮತ್ತು ಬೇರೆ ಬೇರೆ ಸೆನ್ಸರ್ ಗಳ ಜೊತೆ UAV ಗಳನ್ನು ಜೋಡಿಸುವುದರಿಂದ ಆಗುವ ಪ್ರಯೋಜನ ಈ UAV ಯನ್ನು ಕ್ಯಾಮರಾ ಗಳೊಂದಿಗೆ ಸಹ ಜೋಡಿಸಬಹುದು ನೀವಿಲ್ಲಿ ಕಾಣುತ್ತಿರುವುದು ಇದು ಒಂದು ಕ್ಯಾಮೆರಾ ಸರಿಯಾಗಿ ನಿಮಗೆ ಇದು ಕಾಣುತ್ತಿದ್ದೀಯ ಅಂತ ನನಗೆ ಗೊತ್ತಾಗುತ್ತಿಲ್ಲ ಇದು ಕ್ಯಾಮೆರಾ ಇದು ಕ್ಯಾಮರಾದಿಂದ ಜೋಡಿಸಲ್ಪಟ್ಟಿದೆ ನೀವಿಲ್ಲಿ ಕಾಣುತ್ತಿರುವುದು ಕ್ಯಾಮೆರಾ ಮತ್ತು ಫ್ಲೈಟ್ ನಲ್ಲಿರುವಾಗ ಇಮೇಜುಗಳನ್ನು ಸಂಗ್ರಹಿಸಲು ಈ UAV ಯನ್ನು ಕ್ಯಾಮೆರಾ ಗಳೊಂದಿಗೆ ಜೋಡಿಸಬಹುದು ಬೇರೆ ಬೇರೆ ಪೈರಿನ ಕಂಡೀಶನ್ ಅನ್ನು ಮತ್ತು ಮುಂತಾದವುಗಳನ್ನು ತಿಳಿದುಕೊಳ್ಳಲು ಕೃಷಿ ಭೂಮಿಯ ಮೇಲೆ ಫ್ಲೈಟ್ ನಲ್ಲಿರುವಾಗ ಈ ಪ್ರತ್ಯೇಕವಾದ UAV ಮತ್ತು ಈ ಕ್ಯಾಮರಾ ಇಮೇಜುಗಳನ್ನು ಸಂಗ್ರಹಿಸಬಹುದು ನಾನು ಹೇಳಿದಂತೆ ಇದು ಆಗ್ರೋ UAV ಇದು ನಮ್ಮ ಪ್ರಯೋಗಾಲಯದಲ್ಲಿ ಇದೆ ಕೃಷಿ ಭೂಮಿಯಿಂದ ಪೈರಿನ ಮತ್ತು ಮುಂತಾದವುಗಳನ್ನು ಸಂಗ್ರಹಿಸಲು ನಾವು ಈ UAV ಯನ್ನು ಉಪಯೋಗಿಸುತ್ತೇವೆ ಈ ರೀತಿ ಇಲ್ಲಿ ಹಲವಾರು ಇತರೆ ಕಂಪೋನೆಂಟ್ ಗಳಿವೆ ಈ ಕ್ಯಾಮೆರಾ ಪ್ರಮುಖವಾಗಿ ಈ ಡಾಟಾವನ್ನು ರವಾನಿಸುತ್ತದೆ ಈ ಡಾಟಾವನ್ನು ಈ ರೀತಿಯ ಮೊಬೈಲಿಗೆ ಕಳುಹಿಸಬಹುದು ಮತ್ತು IIT ಖರಗ್ಪುರ್ ನ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ನಮ್ಮ SWAN ಪ್ರಯೋಗಾಲಯದಲ್ಲಿ UAV ಗಳೊಂದಿಗೆ ನಾವು ಬಹಳಷ್ಟು ಕೆಲಸ ಮಾಡುತ್ತೇವೆ UAV ಗಳ ಡಿಸೈನ್ ಗಳನ್ನು UAV ನೆಟ್ವರ್ಕ್ ಮಾಡುತ್ತೇವೆ ಬೇರೆಬೇರೆ ಕ್ಷೇತ್ರಗಳಾದ ಕೃಷಿ ಹೆಲ್ತ್ ಕೇರ್ ಸರ್ವೆಲೆನ್ಸ್ ಮತ್ತು ಮುಂತಾದವುಗಳ ವಿವಿಧ ಅಪ್ಲಿಕೇಶನ್ ಲೆವೆಲ್ಲಿನ ಸವಾಲುಗಳನ್ನು ಪರಿಹರಿಸಲು ಬೇಕಾದದ್ದನ್ನು ಪೂರೈಸುತ್ತೇವೆ UAV ಗಳನ್ನು ಉಪಯೋಗಿಸಿಕೊಂಡು ನಾವು ಅನೇಕ ಸಂಶೋಧನೆಗಳನ್ನು ಮಾಡುತ್ತೇವೆ ಹಾಗಾಗಿ UAV ಹೇಗೆ ಕಾಣುತ್ತದೆ ಎನ್ನುವುದನ್ನು ನಿಮಗೆ ತೋರಿಸಲು ಇದು ಒಂದು ಅವಕಾಶ ಎಂದು ನಾನು ಭಾವಿಸಿದ್ದೇನೆ ನನ್ನ ಪ್ರಯೋಗಾಲಯದಿಂದ ತಂದ ಇದು ಒಂದು UAV ಸ್ಯಾಂಪಲ್ ಕೆಲವು ಅಗ್ರಿಕಲ್ಚರಲ್ ಮಾನಿಟರಿಂಗ್ ಅಪ್ಲಿಕೇಶನ್ ಗಳನ್ನುಈ UAV ಒದಗಿಸುತ್ತದೆ ಕೃಷಿಭೂಮಿಯ ಇಮೇಜುಗಳನ್ನು ಪಡೆಯುವ ಆಗ್ರೋ ಇಮೇಜರೀ ಸಲುವಾಗಿ ನಾವು ಈ UAVಅನ್ನು ಉಪಯೋಗಿಸುತ್ತೇವೆ ಹಾಗಾಗಿಈ ಪ್ರತ್ಯೇಕವಾದ ಇಮೇಜ್ UAV ಒಂದು ಕ್ವಾಡ್ ಕಾಪ್ಟರ್ ಆದ್ದರಿಂದ ನೀವಿಲ್ಲಿ ನಾಲ್ಕು ಪ್ರೊಪೆಲ್ಲರ್ ಗಳನ್ನು ನೋಡಬಹುದು 1 2 3 ಮತ್ತು 4 ಇಲ್ಲಿ 4 ಪ್ರೋಪೆಲ್ಲರ್ ಗಳಿವೆ ಇದು ಒಂದು ಕ್ವಾಡ್ ಕಾಪ್ಟರ್ UAVಗಳು ಕ್ವಾಡ್ ಕಾಪ್ಟರ್ ಗಳಾಗಿರಬೇಕು ಎನ್ನುವುದು ಅನಿವಾರ್ಯವಲ್ಲ UAV ಗಳು ಬೇರೆ ಬೇರೆ ತರಹ ಇರಬಹುದು ಅಲ್ಲಿ ಹಲವಾರು ತರಹ UAV ಗಳು ಇವೆ 6 ವಿವಿಧ ಪ್ರೋಪೆಲ್ಲರ್ ಗಳನ್ನು ಹೊಂದಿರುವಂತಹ ಹೆಕ್ಸಾಕಾಪ್ಟರ್ UAV ಗಳು 8 ಪ್ರೋಪೆಲ್ಲರ್ ಗಳಿರುವ ಅಕ್ಟಾಕಾಪ್ಟರ್ ಗಳು ಮತ್ತು ಮುಂತಾದವುಗಳು ಇರಬಹುದು ಯಾವುದೇ ತರಹದ UAV ಆಗಿದ್ದರು ಸರ್ವೇಸಾಮಾನ್ಯವಾದ ರಿಮೋಟ್ ಕಂಟ್ರೋಲ್ ಡಿವೈಸ್ ಉಪಯೋಗಿಸಿಕೊಂಡು UAV ಗಳನ್ನು ಮೋನಿಟರ್ ಮಾಡಬಹುದು ಅಥವಾ UAV ಗಳನ್ನು ಚಲಾಯಿಸಬಹುದು ಮತ್ತು ಮಾರುಕಟ್ಟೆಯಲ್ಲಿ ದೂರದಿಂದ ಆಪರೇಟ್ ಮಾಡಬಹುದಾದಂತಹ UAV ಗಳು ಸಾಮಾನ್ಯವಾಗಿದೆ ನೀವು ಹೋಗಿ ಖರೀದಿಸುವ UAV ಗಳು ಬಹುತೇಕ ರಿಮೋಟ್ ಕಂಟ್ರೋಲ್ ನವು ಆಗಿರುತ್ತವೆ ಇದು ರಿಮೋಟ್ ಕಂಟ್ರೋಲ್ನಿಂದ ಮಾಡಬಹುದಾದಂತಹ UAV ಅಲ್ಲ ಇದು ಸಂಪೂರ್ಣವಾಗಿ ಆಟೋಮೇಟೆಡ್ UAV ಈ UAV ಯಾವುದೇ ತರಹದ ರಿಮೋಟ್ ಕಂಟ್ರೋಲ್ ಬೇಕಿರುವುದಿಲ್ಲ ಹಾಗಾಗಿ ಈ UAV ಅನ್ನು ಆಪರೇಟ್ ಮಾಡಲು ಯಾವುದೇ ರಿಮೋಟ್ ಕಂಟ್ರೋಲ್ ಇರುವುದಿಲ್ಲ ನಾನು ಮಾತಾಡುತ್ತಿದ್ದ ನಾಲ್ಕು ಬೇರೆ ಬೇರೆ ಪ್ರೊಪೆಲ್ಲರ್ ಗಳ ಹೊಂದಿದಂತಹ ಕ್ವಾಡ್ ಕಾಪ್ಟರ್ ಮತ್ತೆ ಗಮನಿಸಿದರೆ ಹಾಗಾಗಿ ಇಲ್ಲಿ ಎರಡು ಸೆಟ್ ಪ್ರೊಪೆಲ್ಲರ್ ಗಳಿವೆ ಇವುಗಳು ಒಂದು ಸೆಟ್ಟಿನ ಪ್ರೊಪೆಲ್ಲರ್ ಗಳು ಇದು ಮತ್ತು ಇದು ಇವುಗಳು ಕೌಂಟರ್ ಕ್ಲಾಕ್ ವೈಸ್ ಪ್ರಕಾರ ರೊಟೇಟ್ ಆಗುತ್ತವೆ ಹಾಗೆಯೇ ಇನ್ನೊಂದು ಸೆಟ್ಟಿನ ಎರಡು ಕ್ಲಾಕ್ ವೈಸ್ ಪ್ರಕಾರ ರೊಟೇಟ್ ಆಗುತ್ತವೆ ಈ ಪ್ರೊಪೆಲ್ಲರ್ ಗಳ ಕೌಂಟರ್ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸ್ ರೋಟೇಶನ್ ಕಾಂಬಿನೇಷನ್ ಕಾರಣದಿಂದ UAV ಲಿಫ್ಟ್ ಆಗುತ್ತದೆ UAV ಭೂಮಿಯಿಂದ ಲಿಫ್ಟ್ ಆಗಿ ಮೇಲೆ ಹಾರಲು ಇರುವ ಹಲವಾರು ಕಾರಣಗಳಲ್ಲಿ ಇದು ಒಂದು ಪ್ರಮುಖವಾಗಿ ಕೌಂಟರ್ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸ್ ಮೋಷನ್ ನಿಂದ UAV ಲಿಫ್ಟ್ ಆಗುತ್ತದೆ ಈ UAVಗಳು ಮತ್ತು ಅವುಗಳ ಪ್ರೊಪೆಲ್ಲರ್ ಗಳು ಮೋಟರ್ ಗಳಿಂದ ಪವರ್ ಅನ್ನು ಪಡೆಯುತ್ತವೆ ಪವರ್ ಪಡೆಯುವುದು ಅಂದರೆ ವಿವಿಧ ಮೋಟರ್ ಗಳು ಈ ಪ್ರೊಪೆಲ್ಲರ್ ಗಳು ರೊಟೇಟ್ ಆಗುವಂತೆ ಮಾಡುತ್ತವೆ ಹಾಗಾಗಿ ಇಲ್ಲಿ 4 ಪ್ರೊಪೆಲ್ಲರ್ ಗಳಿವೆ 4 ಮೋಟರ್ ಗಳಿವೆ ಈ ಮೋಟಾರ್ ಗಳು ಬೇರೆ ಬೇರೆ ಸ್ಪೆಸಿಫಿಕೇಶನ್ ಗಳನ್ನು ಹೊಂದಿರಬಹುದು ಇವುಗಳಲ್ಲಿ ಕೆಲವು ಮೋಟರ್ ಗಳು ಉತ್ತಮ ಸ್ಪೆಸಿಫಿಕೇಶನ್ ಹೊಂದಿರಬಹುದು ಹಾಗಾಗಿ ಅವುಗಳು ಪೇಲೋಡ್ ಅನ್ನು ಲಿಫ್ಟ್ ಮಾಡಲು ಹೆಚ್ಚು ತ್ರಸ್ಟ್ ಸಲುವಾಗಿ ಮತ್ತು ಇತ್ಯಾದಿಗಳಿಗಾಗಿ ಉತ್ತಮ ಸಾಮರ್ಥ್ಯವನ್ನು ಹೊಂದಿವೆ ಕೆಲವು ಮೋಟರ್ ಗಳು ಕಡಿಮೆ ಸಾಮರ್ಥ್ಯವನ್ನು ಹೊಂದಿರಬಹುದು ಅವಶ್ಯಕತೆ ಆಧಾರದ ಮೇಲೆ ಬೇರೆಬೇರೆ ಸಾಮರ್ಥ್ಯದ ಮೋಟರ್ ಗಳನ್ನು UAVಗಳಲ್ಲಿ ಉಪಯೋಗಿಸಲಾಗುವುದು ಇಲ್ಲಿ 4 ಬೇರೆಬೇರೆ ಮೋಟರ್ ಗಳಿವೆ ಅವುಗಳು ಹೇಗಿರುತ್ತವೆ ಎನ್ನುವುದನ್ನು ನಾನು ತೋರಿಸುತ್ತೇನೆ ಇದು ಒಂದು ಮೋಟರ್ ನೀವು ಇಲ್ಲಿ ಕಾಣುತ್ತಿರುವ ಕೆಂಪುಬಣ್ಣದ ಇದು ಒಂದು ಮೋಟರ್ ಇದು ಮೋಟರ್ನೀವಿಲ್ಲಿ ನೋಡುತ್ತಿರುವ ಇದು ಮೋಟರ್ ಇದರಂತಿರುವ ಎಲ್ಲವೂ ಇದು ಪ್ರೊಪೆಲ್ಲರ್ ಮತ್ತು ಕೆಳಗಡೆ ಇದು ಮೋಟರ್ ಇದರಂತೆ ಇಲ್ಲಿ ನಾಲ್ಕು ಬೇರೆ ಬೇರೆ ಮೋಟರ್ ಗಳಿವೆ ಈಗ UAV ಗೆ ಸಂಬಂಧಿಸಿದ ಉಳಿದ ಬೇರೆಬೇರೆ ಭಾಗಗಳನ್ನು ತೋರಿಸುತ್ತೇನೆ ಈ ಸಂಪೂರ್ಣ UAV ಆಪರೇಟ್ ಆಗಲು ಪವರ್ ಬೇಕೇ ಬೇಕು UAV ಗಳಿಗೆ ಪವರ್ ನೀಡಲು ಇಲ್ಲಿ ವಿವಿಧ ಬ್ಯಾಟರಿಗಳನ್ನು ಉಪಯೋಗಿಸಬಹುದು ಇದು ಒಂದು ಅಂತಹದ್ದೇ ಬ್ಯಾಟರಿ ಇದನ್ನ ಲಿಪೊ ಬ್ಯಾಟರಿ ಎಂದು ಕರೆಯಲಾಗುತ್ತದೆ ಇದು ತುಂಬಾ ಪವರ್ಫುಲ್ ಬ್ಯಾಟರಿ ಅಂದರೆ ಎಕ್ಸ್ಟ್ರೀಮ್ ಪವರ್ಫುಲ್ ಅಲ್ಲ ನನ್ನ ಅರ್ಥ ಮೀಡಿಯಂ ಪವರ್ಫುಲ್ ಆದರೂ ಇದು UAV ಗಳನ್ನ ಹಲವಾರು ನಿಮಿಷಗಳವರೆಗೆ ಹಾರುವಂತೆ ಮಾಡುತ್ತದೆ UAVಗಳನ್ನ ಹಲವಾರು ನಿಮಿಷಗಳಷ್ಟು ಹಾರಾಡಿಸಲು ಅಂದರೆ 78 10ನಿಮಿಷಗಳು 14 ನಿಮಿಷಗಳು ಮತ್ತು ಇತ್ಯಾದಿಗಳಿಗೆ ಲಿಪೊ ಬ್ಯಾಟರಿಗಳು ಉತ್ತಮ ಈ ಬ್ಯಾಟರಿ ಸಂಪೂರ್ಣವಾಗಿ ಚಾರ್ಜ್ ಆಗಿದೆಯೆಂದು ನಾನು ನಿಮಗೆ ತೋರಿಸಬಹುದು ಈ ಡಿವೈಸ್ ಸಹಾಯದಿಂದ ಈ ಬ್ಯಾಟರಿಗಳ ಚಾರ್ಜ್ ಕಂಟೆಂಟ್ ಎಷ್ಟಿದೆ ಎನ್ನುವುದನ್ನ ಸಹ ಪರೀಕ್ಷೀಸಬಹುದು 18 34 ಸಮಯವನ್ನ ಗಮನಿಸಿ ನಿಮಗೆ ಕಾಣುತ್ತಿರುವಂತೆ ಇದು ಎಷ್ಟು ಚಾರ್ಜ್ ಕಂಟೆಂಟ್ ಇದೆಯೆಂದು ಎಷ್ಟು ವೊಲ್ಟ್ ಇದೆಯೆಂದು ತೋರಿಸುತ್ತಿದೆ ಈ ಪರಿಕ್ಷೆಯನ್ನ ಈ ಡಿವೈಸ್ನ ಸಹಾಯದಿಂದ ಮಾಡಬಹುದು ಹಾಗಾಗಿ ಈ ಬ್ಯಾಟರಿ ಈ UAVಗೆ ಜೋಡಿಸಲಾಗಿದೆ ಈ ರೀತಿ ಜೋಡಿಸಲಗಿದೆ ಈಗ ನಾನು ಅದನ್ನ ಮಾಡುವುದಿಲ್ಲ ಆದರೆ ಇದನ್ನ ಇದಕ್ಕೆ ಜೋಡಿಸಬಹುದು ಮತ್ತು UAV ಬ್ಯಾಟರಿ ಸಮೇತ ಹಾರುತ್ತದೆ ಮತ್ತು ಇಂಟೆಲಿಜೆಂಟ್ ಡಿವೈಸ್ಅನ್ನ ಸಹ ಹೊಂದಿರುತ್ತದೆ ಹಾಗಾಗಿ ಇಲ್ಲಿರುವುದು ರಸ್ಪಿಬೆರಿ ಪೈ ನೀವು ಇಲ್ಲಿ ಕಾಣುತ್ತಿರುವುದು ರಸ್ಪಿಬೆರಿ ಪೈ ರಸ್ಪಿಬೆರಿ ಪೈ ಇದರೊಳಗೆ ಇದೆ ಈ ಡಿವೈಸ್ ಈ ರಸ್ಪಿಬೆರಿ ಪೈ ಕೆಲವು ಲೋಕಲ್ ಪ್ರೋಸಸಿಂಗ್ ಗಳನ್ನು ಮಾಡುತ್ತದೆ ಹಾಗಾಗಿ ಇದು ಅಪ್ಲಿಕೇಶನ್ ಸ್ಪೆಸಿಫಿಕ್ ಅವಶ್ಯಕತೆಗಳ ಅನುಗುಣವಾಗಿ ಕೆಲವು ಪ್ರೊಸೆಸಿಂಗ್ ಗಳನ್ನು ಮಾಡುವಂತಹ ಒಂದು ಮಿನಿ ಕಂಪ್ಯೂಟರ್ ಈಗ ನಾನು ಹೇಳುತ್ತಿದ್ದಂತೆ ಈ UAVಅನ್ನು ಅಗ್ರಿಕಲ್ಚರಲ್ ಆಗ್ರೋ ಇಮೇಜರೀ ಅವಶ್ಯಕತೆಗಳನ್ನು ಪೂರೈಸಲು ಡಿಸೈನ್ ಮಾಡಲಾಗಿದೆ ಆಗ್ರೋ ಇಮೇಜರೀ ಅವಶ್ಯಕತೆಗಳು ಹಾಗಾಗಿ ಇದಕ್ಕೆ ಕ್ಯಾಮೆರಾವನ್ನು ಜೋಡಿಸಲಾಗಿದೆ ಇದು ಕ್ಯಾಮೆರಾ ಮತ್ತು ಮುಖ್ಯವಾಗಿ ಇದು ಮೇಲಿನಿಂದ ಭೂಮಿಯ ಚಿತ್ರಗಳನ್ನು ತೆಗೆಯುತ್ತದೆ ಮತ್ತು ಕೆಲವುಗಳನ್ನು ರಸ್ಪಿಬೆರಿ ಪೈ ನಲ್ಲಿ ಸ್ಥಳೀಯವಾಗಿ ಪ್ರೋಸೆಸ್ ಮಾಡಲಾಗುವುದು ಮತ್ತು ಉಳಿದವುಗಳನ್ನು ಕ್ಲೌಡ್ ಗೆ ಕಳುಹಿಸಲಾಗುವುದು ಈ ಕ್ಯಾಮೆರಾ ಮತ್ತು ಇಮೇಜುಗಳನ್ನು ಕೂಡ ರಿಟ್ರಿವ್ ಮಾಡಬಹುದು ಅಥವಾ ನಿಮ್ಮ ಮೊಬೈಲ್ ಫೋನ್ ಸ್ಮಾರ್ಟ್ ಫೋನ್ ಮುತ್ತು ಮುಂತಾದವುಗಳಲ್ಲಿ ಪಡೆಯಬಹುದು ಹಾಗಾಗಿ ಇಲ್ಲಿ ಕೆಲವು ಯಾಪ್ ಗಳನ್ನು ಈಗಾಗಲೇ ಇನ್ಸ್ಟಾಲ್ ಮಾಡಲಾಗಿದೆ ಅವುಗಳು ಈ ಮೊಬೈಲ್ ಫೋನಿನಲ್ಲಿ ಅಥವಾ ಇತರೆ ರಿಮೋಟ್ ಡಿವೈಸ್ ನಲ್ಲಿ ತೆಗೆದಂತಹ ಭೂಮಿಯ ಚಿತ್ರಗಳನ್ನು ನೋಡಲು ಸಹಾಯಮಾಡುತ್ತವೆ ಈ ಕ್ಯಾಮರಾದ ಮೂಲಕ ರಿಟ್ರಿವ್ ಮಾಡಿದ ಭೂಮಿಯ ಚಿತ್ರಗಳನ್ನು ಸಹ ತೋರಿಸುತ್ತವೆ ಮತ್ತು ಇಲ್ಲಿ ಮೇಲೆ ಏನಿದೆ ಎಂದರೆ UAV ಹಾರುತ್ತಿರುವಾಗ GPS ಪೋಸಿಶನ್ ಪಡೆಯಲು GPS ಡಿವೈಸ್ ಅನ್ನು ನಾವು ಹೊಂದಿದ್ದೇವೆ ಡೈನಾಮಿಕ್ ಆಗಿ GPS ಪೋಸಿಶನ್ ಪಡೆಯಲು ಡಿವೈಸ್ ಸಹಾಯಮಾಡುತ್ತದೆ ಮತ್ತು GPS ಕೆಳಗಡೆ APM ಕಂಟ್ರೋಲರ್ ಮತ್ತು ಬೇರೆ ಬೇರೆ ಮೋಟರ್ ಗಳನ್ನು ಆಪರೇಟ್ ಆಗುವಂತೆ ಅಥವಾ ನಿಯಂತ್ರಿಸುವುದನ್ನು ಈ ಕಂಟ್ರೋಲರ್ ಮಾಡುತ್ತದೆ ಹಾಗಾಗಿ ಕೇವಲ ಬರೀ ಮೋಟರ್ ಗಳಿಂದಲ್ಲದೆ APM ಕಂಟ್ರೋಲರ್ ಗಳ ಸಹಾಯದಿಂದ UAV ಗಳು ಹಾರಾಡುವಂತೆ ಮಾಡಲಾಗುವುದು ಆದ್ದರಿಂದ UAVಹೀಗೆ ಕಾಣುತ್ತದೆ ಮತ್ತು ನಾನು ನಿಮಗೆ ಇದನ್ನು ತೋರಿಸಲು ಬಯಸಿದ್ದೆ ಅದರಿಂದ ನಿಮಗೆ ಈ UAVಗಳು ಹೇಗಿರುತ್ತವೆ ಮತ್ತು ಹೇಗೆ ಕಾಣುತ್ತವೆ ಎಂಬುದರ ಬಗ್ಗೆ ಮಾಹಿತಿ ಸಿಗುತ್ತದೆ ನಾನು ನಿಮಗೆ ಹೇಳಿದಂತೆ ನಾವು UAV ಗಳನ್ನು ಉಪಯೋಗಿಸಿಕೊಂಡು ಬಹಳಷ್ಟು ಸಂಶೋಧನೆಗಳನ್ನು ಮಾಡುತ್ತೇವೆ ಹಾಗಾಗಿ ನಾನೀಗ ನಿಮಗೆ ಒಂದು ಆಸಕ್ತಿದಾಯಕ ವಿಷಯವನ್ನು ತೋರಿಸಲಿದ್ದೇನೆ UAV ಆಧರಿತ ಪ್ರಯೋಗಗಳಲ್ಲಿ ಕೆಲವನ್ನು ನಾನೀಗ ನಿಮಗೆ ತೋರಿಸಲಿದ್ದೇನೆ ಇದರಿಂದ ನಾನು ಆರಂಭಿಸುತ್ತೇನೆ ಇದು ಕೃಷಿ ಭೂಮಿ ಕ್ಷಮಿಸಿ ಇದು ಕೃಷಿ ಭೂಮಿ ಅಲ್ಲ ನಮ್ಮ ಕ್ಯಾಂಪಸ್ಸಿನ ಹೊರವಲಯ ಇದು ಹೆಲಿಪ್ಯಾಡ್ ಇದು ಹೆಲಿಕಾಪ್ಟರ್ ಲ್ಯಾಂಡ್ ಆಗುವ ಹೆಲಿಪ್ಯಾಡ್ ಮತ್ತು ನಮ್ಮ ಕೆಲವು ಪ್ರಯೋಗಗಳನ್ನು ಇಲ್ಲಿ ಮಾಡುತ್ತೇವೆ ಸ್ಮಾಲ್ ಸ್ಕೇಲ್ ಲೋ ಫ್ಲೈಟ್ ಪ್ರಯೋಗಗಳನ್ನು ನಾವು ಮಾಡುತ್ತೇವೆ ಮತ್ತು ಈ UAV ಫ್ಲೈಟ್ ನಲ್ಲಿದೆ ಇದು ಗಾಳಿಯಲ್ಲಿ ಹಾರುತ್ತಿದೆ ಮತ್ತು ಒಂದು ಸೆಟ್ ಪ್ರೋಪೆಲ್ಲರ್ ಗಳು ಕೌಂಟರ್ ಕ್ಲಾಕ್ ವೈಸ್ ನಲ್ಲಿ ರೋಟೆಟ್ ಆಗುವುದನ್ನು ಇನ್ನೊಂದು ಸೆಟ್ ಕ್ಲಾಕ್ ವೈಸ್ ನಲ್ಲಿ ರೋಟೆಟ್ ಆಗುವುದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬಹುದು ಈ ರೀತಿ ಈ UAV ಗಳು ಹಾರುತ್ತವೆ ನಾನು ನಿಮಗೆ ತೋರಿಸಿದ UAVಗೆ ಇದು ಒಂದು ಉದಾಹರಣೆ ಹಾರುತ್ತಿರುವಾಗ ಇದು ಹೀಗೆ ಇರುತ್ತದೆ ಮತ್ತು ಈ UAVಯನ್ನು ಉಪಯೋಗಿಸಿಕೊಂಡು ನೀವು ಏನು ಮಾಡುವಿರಿ ಎನ್ನುವುದನ್ನು ಅವಲಂಬಿಸಿ ನೀವು ಇಮೇಜುಗಳನ್ನು ಕ್ಯಾಪ್ಚರ್ ಮಾಡಬಹುದುವಿವಿಧ ಸೆನ್ಸರ್ ಡಾಟಾವನ್ನು ಕ್ಯಾಪ್ಚರ್ ಮಾಡಬಹುದು ಇಂಡಸ್ಟ್ರಿ ಪರಿಸರದಲ್ಲಿ ಅವುಗಳು ನಿಮಗೆ ಬೇಕಾಗಬಹುದು ಗ್ಯಾಸ್ ಕಾನ್ಸಂಟ್ರೇಷನ್ ಗೆ ಸಂಬಂಧಿಸಿದ ಬೇರೆ ಬೇರೆ ಡಾಟಾವನ್ನ ನೀವು ಕ್ಯಾಪ್ಚರ್ ಮಾಡಬೇಕಾಗಬಹುದು ಬಹುಶಃ ವಿಷ ಅನಿಲಗಳಾದಂತಹ ಮೀಥೇನ್ ಕಾರ್ಬನ್ ಮೊನಾಕ್ಸೈಡ್ ಇತ್ಯಾದಿ ಅವುಗಳ ಕಾನ್ಸಂಟ್ರೇಶನ್ ಇತ್ಯಾದಿ ಇಂಡಸ್ಟ್ರಿಯಲ್ ಪ್ಲಾಂಟ್ ನಲ್ಲಿ ನೀವು ಈ UAVಗಳನ್ನು ಉಪಯೋಗಿಸಬಹುದು ಆದರೆ ಆ UAV ಗಳು ಬೇರೆಯಾಗಿರುತ್ತವೆ ಅವುಗಳು ಇಂಡೋರ್ UAV ಗಳು ಇಂಡೋರ್ UAV ಗಳಲ್ಲಿ ಮತ್ತು ಔಟ್ ಡೋರ್ UAV ಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿರುತ್ತದೆ ಇದು ಔಟ್ ಡೋರ್ UAV ಆದರೆ ಇಂಡಸ್ಟ್ರಿಯಲ್ ಪ್ಲಾಂಟ್ ಗಳ ಇಂಡಸ್ಟ್ರಿಯಲ್ ಇಂಡೋರ್ ಮಾನಿಟರಿಂಗ್ ಮತ್ತು ಮುಂತಾದವುಗಳ ಸಲುವಾಗಿ ಇಂಡೋರ್ UAV ಗಳನ್ನು ಉಪಯೋಗಿಸಬಹುದು ನೀವು ಏನನ್ನು ಮಾನಿಟರ್ ಮಾಡಲು ಬಯಸುತ್ತೀರಿ ಎನ್ನುವುದನ್ನು ಅವಲಂಬಿಸಿ ಬೇರೆ ಬೇರೆ ತರಹದ ಸೆನ್ಸರ್ ಗಳನ್ನು ಈ UAV ಗಳೊಂದಿಗೆ ಜೋಡಿಸಲಾಗುತ್ತದೆ UAV ಹಾರಾಡುತ್ತಿದೆ ಹಾಗಾಗಿ ಗ್ಯಾಸ್ ಸೆನ್ಸರ್ ಗಳು ಉಷ್ಣತೆಯ ಸೆನ್ಸರ್ ಬೇರೆ ಬೇರೆ ತರಹದ ಹಲವು ಸೆನ್ಸರ್ ಗಳನ್ನು ಈ UAV ಗಳೊಂದಿಗೆ ಜೋಡಿಸಬಹುದು ಹಾಗಾಗಿ ನಾನು ತೋರಿಸಿದಂತಹದ್ದೆ ಇದು ಒಂದು ಫ್ಲೈಟ್ ಆ UAV ಯನ್ನು ನಾನು ನಿಮಗೆ ತೋರಿಸುತ್ತೇನೆ ನಾನು ನಿಮಗೆ ಹೇಳಿದಂತೆ ಕೃಷಿಗೆ ಸಂಬಂಧಪಟ್ಟ ಕೆಲಸಗಳಿಗಾಗಿ ಈ UAV ಗಳನ್ನು ನಾವು ಉಪಯೋಗಿಸುತ್ತೇವೆ ಆದ್ದರಿಂದ ಇಲ್ಲಿರುವ ಇದು ನಮ್ಮ ಕೃಷಿ ಭೂಮಿ ಮತ್ತು ಈ UAV ಬೇರೆ ಬೇರೆ ಚಿತ್ರಗಳನ್ನು ತೆಗೆಯಲು ಸಹಾಯಮಾಡುತ್ತದೆ ಮತ್ತು UAV ಮೂಲಕ ಬೇರೆ ಬೇರೆ ಬೇಸ್ ಸ್ಟೇಷನ್ ಗಳನ್ನು ಒಂದಕ್ಕೊಂದು ಕನೆಕ್ಟ್ ಆಗುವಂತೆ ಮಾಡಲು ಸಹಕರಿಸುವ ಮೊಬೈಲ್ ರಿಲೇ ನೋಡ್ ತರಹ ವರ್ತಿಸುತ್ತದೆ ಹಾಗಾಗಿ ಇದು ನಮ್ಮ ಕೃಷಿ ಭೂಮಿ ಮತ್ತು ಇದರ ಮೇಲೆ UAV ಹಾರಾಡುತ್ತಿದೆ ಮತ್ತು ವಿವಿಧ ಚಿತ್ರಗಳನ್ನು ಕೃಷಿ ಭೂಮಿಯಿಂದ ಕ್ಯಾಪ್ಚರ್ ಮಾಡುತ್ತಿದೆ ಆದ್ದರಿಂದ ಕೊನೆಯದು ಮುಖ್ಯವಾಗಿ UAV ಗಳ ಒಂದು ಸಣ್ಣ ನೆಟ್ವರ್ಕ್ ಹಾರಾಡುವುದನ್ನು ಪರಸ್ಪರ ನೆಟ್ವರ್ಕ್ ಮಾಡಿಕೊಂಡಿರುವ ಎರಡು UAV ಗಳನ್ನು ನಾನು ನಿಮಗೆ ತೋರಿಸುತ್ತೇನೆ ಇದು ಕೂಡ ನಾವು ಕೆಲವು ಪ್ರಯೋಗಗಳನ್ನು ಮಾಡಿದಂತಹ ನಮ್ಮ ಪ್ರಯೋಗಾಲಯದ್ದು ಇವೆಲ್ಲವೂ ಯೂಟ್ಯೂಬ್ ನಲ್ಲಿವೆ ನೀವು ಮತ್ತೆ ಹುಡುಕಬೇಕಾದರೆ ನಮ್ಮ ಪ್ರಯೋಗಾಲಯದ SWAN Lab UAVs ಹೆಸರಿನೊಂದಿಗೆ ಹುಡುಕಿ ನಾವು ಪರೀಕ್ಷಿಸುವ ವಿವಿಧ ವಿಡಿಯೋಗಳು ನಿಮಗೆ ನೋಡಲು ಸಿಗಬಹುದು ಹಾಗಾಗಿ ಇದು ಎರಡು UAVಗಳ ಒಂದು ಸಣ್ಣ ನೆಟ್ವರ್ಕ್ ಈ UAV ಗಳು ಪರಸ್ಪರ ಮಾತಾಡುತ್ತವೆ ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮಾಹಿತಿಯನ್ನು ರವಾನಿಸಲು ಸಮರ್ಥವಾಗಿವೆ ಹಾಗಾಗಿ ನಾನು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇನೆ ನಾನು ಹೇಳಿದಂತೆ UAVಗಳು ಉದ್ಯಮದಲ್ಲಿ ತುಂಬಾ ಆಕರ್ಷಣೀಯವಾಗಿವೆ UAVಗಳು ಕಂಡೀಶನ್ ಗಳನ್ನುಬೇರೆ ಬೇರೆ ಇಂಡಸ್ಟ್ರಿಯಲ್ ಪವರ್ ಪ್ಲಾಂಟ್ ಗಳಲ್ಲಿ ಬೇರೆಬೇರೆ ಇಂಡಸ್ಟ್ರಿಯಲ್ ಸೆಟ್ಟಿಂಗ್ ಗಳಲ್ಲಿ ವಿವಿಧ ಕಂಡೀಶನ್ ಗಳನ್ನು ಮಾನಿಟರ್ ಮಾಡಲು ಸಹಾಯಮಾಡುತ್ತವೆ ಮನುಷ್ಯರಿಗೆ ಹೋಗಲು ಅಪಾಯಕಾರಿಯಾದ ಇಂಡಸ್ಟ್ರಿಯ ಜಾಗಗಳಿಗೆ ತಲುಪಲು UAVಗಳು ಸಹಾಯಮಾಡುತ್ತದೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳ ವಿವಿಧ ಘಟಕಗಳ ಚಿತ್ರಣಗಳನ್ನು ಪಡೆಯಲು ಬೇರೆ ಬೇರೆ ಬೇರೆಬೇರೆ ಡಾಟಾವನ್ನು ಸಂಗ್ರಹಿಸಲು UAVಗಳು ಸಹಾಯಮಾಡುತ್ತದೆ ಉದಾಹರಣೆಗೆ ಚಿಮಣಿಗಳು ನಿಮಗೆ ತಿಳಿದಿರುವಂತೆ ಬಹಳಷ್ಟು ಅನಿಲಗಳನ್ನು ಹೊರಹಾಕುವ ಚಿಮಣಿಗಳನ್ನು ಪ್ರವೇಶಿಸುವುದು ತುಂಬಾ ಕಷ್ಟಕರವಾದದ್ದು ಹಾಗಾಗಿಈ ಚಿಮಣಿಗಳನ್ನು ಅತ್ಯಂತ ಸಮರ್ಥವಾಗಿ ಮತ್ತು ಸರಳವಾಗಿ ಮೆಂಟೇನೆನ್ಸ್ ಮಾಡುವ ಸಲುವಾಗಿ ಚಿತ್ರಣಗಳನ್ನು ಸಂಗ್ರಹಿಸಲು UAVಗಳು ಸಹಾಯಮಾಡುತ್ತದೆ ಎಷ್ಟು ಮೆಂಟೇನೆನ್ಸ್ ಏನು ಬೇಕಿರುವುದು ಯಾವಾಗ ಮೆಂಟೇನೆನ್ಸ್ ಮಾಡಬೇಕು ಮತ್ತು ಮುಂತಾದವುಗಳನ್ನು ತಿಳಿದುಕೊಳ್ಳಲು ಈ ಚಿಮಣಿಗಳ ಚಿತ್ರಣಗಳನ್ನು ಸಂಗ್ರಹಿಸುವುದು ಇದೇ ರೀತಿ ಚಿಮಣಿಗಳ ಸುತ್ತಲಿನ ಕಂಡೀಶನ್ ಗಳನ್ನು ಅರ್ಥಮಾಡಿಕೊಳ್ಳಲು UAVಗಳನ್ನು ವಿವಿಧ ಸೆನ್ಸರ್ ಗಳೊಂದಿಗೆ ಜೋಡಿಸಬಹುದು ಈ ರೀತಿ ಸೆನ್ಸಿಂಗ್ ಸಲುವಾಗಿ ನಿಯಂತ್ರಣದ ಸಲುವಾಗಿ ಚಿತ್ರಣಗಳನ್ನು ಪಡೆಯುವುದು ಮತ್ತು ಮುಂತಾದವುಗಳಿಗಾಗಿ UAVಗಳ ಹಲವಾರು ಅಪ್ಲಿಕೇಶನ್ ಗಳಿವೆ ಹಾಗಾಗಿ ಈಗ ಆದಷ್ಟು ಬೇಗ ನಿಮಗಾಗಿ ನಾನು ಬೇರೆ ಬೇರೆ ಇತರ ವಿಷಯಗಳನ್ನು ನೋಡುತ್ತೇನೆ ಇಲ್ಲಿ UAVಗಳ ಟ್ರಾನ್ಸ್ಫರ್ ಮಿಷನ್ನಿನ 7 ಜನರೇಶನ್ ಗಳಿವೆ ಅಂದರೆ UAVಗಳು 7 ಜನರೇಶನ್ ಗಳನ್ನು ಸಾಗಿ ಬಂದಿದೆ ಹಾಗಾಗಿ ಮೊದಲ ಜನರೇಶನ್ UAV ಗಳು ಬೇರೆ ಬೇರೆ ತರಹದ ಫಂಡಮೆಂಟಲ್ ರಿಮೋಟ್ ಕಂಟ್ರೋಲ್ ಹೊಂದಿದ್ದವು ನಂತರ ಎರಡನೇ ಜನರೇಶನ್ನಿನ UAV ಗಳು ಸ್ಟ್ಯಾಟಿಕ್ ಡಿಸೈನ್ ಸ್ಥಿರ ಚಿತ್ರಗಳನ್ನು ತೆಗೆಯಲು ವಿಡಿಯೋ ರೆಕಾರ್ಡ್ ಮಾಡಲು ಮ್ಯಾನುಯೆಲ್ ಸ್ಟೇರಿಂಗ್ ಕಂಟ್ರೋಲ್ ಮತ್ತು ಮುಂತಾದವುಗಳನ್ನು ಮಾಡಲು ಕ್ಯಾಮರಾ ಅಳವಡಿಸಲು ಫಿಕ್ಸಿಂಗ್ ಡಿವೈಸ್ಅನ್ನು ಹೊಂದಿದ್ದವು ಅದು ಎರಡನೇ ಜನರೇಷನ್ ಇದೇ ರೀತಿ UAV ಗಳು ಹಲವಾರು ವರ್ಷಗಳಿಂದ ವಿಕಸನಗೊಂಡಿವೆ ಮೂರನೇ ಜನರೇಷನ್ ನಾಲ್ಕನೇ ಜನರೇಶನ್ ಐದನೇ ಜನರೇಶನ್ ಆರನೇ ಜನರೇಶನ್ ಮತ್ತು ಈಗ ನಾವು ಇಂಟಲಿಜೆಂಟ್ ಆದ ಹಲವಾರು ಕೆಲಸಗಳನ್ನು ಮಾಡಲು ಬೇರೆ ಬೇರೆ ಇಂಟಲಿಜೆಂಟ್ ಸಿಸ್ಟಮ್ ಗಳನ್ನು ಸಂಪೂರ್ಣವಾಗಿ ಅಟಾನಮಸ್ ಸಿಸ್ಟಮ್ ಮಗಳನ್ನು ಹೊಂದಿದ ಏಳನೇ ಜನರೇಶನ್ನಿನ UAV ಹೊಂದಿದ್ದೇವೆ ಪ್ರಸ್ತುತವಾಗಿ ನಾವು UAV ತಂತ್ರಜ್ಞಾನದ ಪರಿವರ್ತನೆಯ ಏಳನೇ ಜನರೇಶನ್ ಅಲ್ಲಿ ಇದ್ದೇವೆ ನಾನು ಹೇಳುತ್ತಿದ್ದಂತೆ UAVಗಳನ್ನ ಬೇರೆ ಬೇರೆ ಉದ್ಯಮಗಳಲ್ಲಿ ಉಪಯೋಗಿಸಬಹುದು ಕೃಷಿ ಉದ್ಯಮ ಕನ್ಸ್ಟ್ರಕ್ಷನ್ ಸೈಟುಗಳು ಮೈನಿಂಗ್ ಉದ್ಯಮ ಟೆಲಿಕಮ್ಯುನಿಕೇಶನ್ ಉದ್ಯಮಕ್ಕೆ ಎನರ್ಜಿ ಮ್ಯಾನೇಜ್ಮೆಂಟ್ ಬೇರೆ ಬೇರೆ ದೂರದ ಜಾಗಗಳಿಗೆ ಕನೆಕ್ಟಿವಿಟಿ ಯನ್ನು ಒದಗಿಸಲು UAVಗಳನ್ನು ಉಪಯೋಗಿಸಬಹುದು ಹಾಗಾಗಿ ಅಸ್ತಿತ್ವದಲ್ಲಿರುವ ಕಮ್ಯುನಿಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದಿರುವ ಕಡೆಗೆ ಎರಡು ಬೇರೆ ಬೇರೆ ಪಾಯಿಂಟ್ ಗಳ ಕನೆಕ್ಟಿವಿಟಿ ಯನ್ನು ಒದಗಿಸಲು UAV ಗಳನ್ನ ಉಪಯೋಗಿಸಬಹುದು ಸಿವಿಲಿಯನ್ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ UAV ಗಳು ಮಿಲಿಟರಿ ಕ್ಷೇತ್ರಗಳಲ್ಲಿ ಕೂಡ ಅನೇಕ ಅಪ್ಲಿಕೇಶನ್ ಗಳನ್ನ ಹೊಂದಿದೆ ವಿವಿಧ ಮಿಲಿಟರಿ ಮಿಷನ್ ಗಳನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಲು UAVಗಳನ್ನು ಉಪಯೋಗಿಸಬಹುದು ಮಿಲಿಟರಿಯಲ್ಲಿ ಹಲವು ಸ್ಥಳ ಪರಿಶೀಲನಾ ಸರ್ವೆ ಗಳಲ್ಲಿ ಮತ್ತು ಸ್ಥಳ ಪರಿಶೀಲನಾ ಚಟುವಟಿಕೆಗಳಲ್ಲಿ UAVಗಳನ್ನು ಬಳಸಬಹುದು ಹಾಗಾಗಿ ಹಲವಾರು ಉದ್ಯಮಗಳಲ್ಲೂ ಸಹ UAVಗಳನ್ನು ಉಪಯೋಗಿಸಬಹುದು ಹೆಲ್ತ್ ಕೇರ್ ಉದ್ಯಮ ತೈಲ ಮತ್ತು ಅನಿಲ ಉಗ್ರಾಣ ಮತ್ತು ದಾಸ್ತಾನು ಅರಣ್ಯ ಮತ್ತು ಪರಿಸರ ಉದ್ಯಮಗಳು UAVಗಳ ಅಪ್ಲಿಕೇಶನ್ ಗಳನ್ನು ಮಾಡಬಹುದಾದಂತಹ ವಿವಿಧ ಉದ್ಯಮಗಳಾಗಿವೆ ಹಾಗಾಗಿ ಕೃಷಿಯಲ್ಲಿ UAVಗಳ ಬಗೆಬಗೆಯ ಅಪ್ಲಿಕೇಶನ್ ಗಳಿವೆ ಮತ್ತು ಪ್ರತ್ಯೇಕವಾಗಿ ನಮ್ಮ ದೇಶಕ್ಕೆ ಕೃಷಿಯಲ್ಲಿ UAVಗಳು ಅತಿ ಅವಶ್ಯಕ ವಿವಿಧ ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ಶೈಕ್ಷಣಿಕ ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ಮುಂತಾದವುಗಳಲ್ಲಿ ಬಹಳಷ್ಟು ಬೇರೆ ಬೇರೆ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಅನೇಕ ಸ್ಟಾರ್ಟ್ಅಪ್ ಕಂಪನಿಗಳು ಕೃಷಿಯಲ್ಲಿ UAV ಗಳ ಅಪ್ಲಿಕೇಶನ್ ಬಗ್ಗೆ ಆಸಕ್ತಿ ಹೊಂದಿವೆ ಕೃಷಿಯ ಚಿತ್ರಣವನ್ನ ಪಡೆಯಲು ಪೈರುಗಳ ಕಂಡಿಶನ್ನು ಮಾನಿಟರ್ ಮಾಡಲು ಒಂದು ಪ್ರತ್ಯೇಕವಾದ ಪೈರು ನೀರಿನ ಸ್ಟ್ರೆಸ್ ಪೋಷಕಾಂಶದ ಸ್ಟ್ರೆಸ್ ತರಹ ಬೇರೆ ಓಕೆಬೇರೆ ಸ್ಟ್ರೆಸ್ ಗೆ ಒಳಪಟ್ಟಿರುವ ಬಗ್ಗೆ ಮೋನಿಟರ್ ಮಾಡಲು UAVಗಳು ಕೃಷಿಗೆ ಸಂಬಂಧಪಟ್ಟಂತೆ ಸಹಾಯಮಾಡುತ್ತವೆ ಈ UAV ಗಳ ಮೂಲಕ ಸಂಗ್ರಹಿಸಿದ ಚಿತ್ರಣಗಳ ಮೇಲೆ ಬಹಳಷ್ಟು ಅನಾಲಿಟಿಕ್ಸ್ ಗಳನ್ನ ಸೂಪರ್ ಇಂಪೋಸ್ ಮಾಡಲಾಗುತ್ತದೆ ಈ ರೀತಿ ಪೇಲೋಡ್ ಗಳನ್ನ ಒಂದು ಪಾಯಿಂಟ್ ನಿಂದ ಇನ್ನೊಂದು ಪಾಯಿಂಟ್ ಗೆ ಕಳುಹಿಸಲು ಸಹ UAV ಗಳು ಸಹಾಯಮಾಡುತ್ತವೆ ಕೃಷಿ ಭೂಮಿಯಲ್ಲಿ ಕೀಟನಾಶಕಗಳನ್ನು ಸಿಂಪಡಿಸಲು UAVಗಳು ಸಹಾಯಮಾಡುತ್ತವೆ ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಿಸಲು ಕೂಡ UAVಗಳು ಸಹಾಯಮಾಡುತ್ತವೆ ಈ ರೀತಿ ಕೃಷಿಯಲ್ಲಿ UAVಗಳು ಅನೇಕ ಕೆಲಸಗಳನ್ನು ಮಾಡುತ್ತವೆ ಹಾಗಾಗಿ ಇದು ಕೃಷಿ ಉದ್ಯಮಗಳಲ್ಲಿ UAVಗಳ ಉಪಯೋಗ ಪ್ರತ್ಯೇಕವಾಗಿ ಈ UAV ಗಳನ್ನು ಕ್ಯಾಮರಾದ ಜೊತೆಗೆ ಮೌಂಟ್ ಮಾಡಿದರೆ ಕೃಷಿಯಲ್ಲಿ UAV ಗಳ ಉಪಯೋಗ ಇನ್ನೂ ಬಹಳಷ್ಟು ಇವೆ ಈ ಕ್ಯಾಮೆರಾಗಳು ಮತ್ತು ಅವುಗಳು ಕ್ಯಾಪ್ಚರ್ ಮಾಡಿದ ಸ್ಥಿರ ಚಿತ್ರಗಳು ಅಥವಾ ರಿಯಲ್ ಟೈಮ್ ವಿಡಿಯೋ ಚಿತ್ರಗಳು ಎಲ್ಲವನ್ನು ಅನಲೈಜ್ ಮಾಡಿ ಪೈರಿನ ಪರಿಸ್ಥಿತಿ ಮತ್ತು ಸಂಗ್ರಹಿಸಿದ ಇಮೇಜುಗಳು ಸಂಗ್ರಹಿಸಿದ ಡಾಟಾದ ಆಧಾರದ ಮೇಲೆ ತೆಗೆದುಕೊಳ್ಳಲೇ ಬೇಕಾದಂತಹ ಅಗತ್ಯ ಕ್ರಮಗಳ ಬಗ್ಗೆ ಪರಿಣಾಮಕಾರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಕನ್ಸ್ಟ್ರಕ್ಷನ್ ಸೈಟುಗಳಲ್ಲಿ UAV ಗಳನ್ನು ಈ ರೀತಿ ಉಪಯೋಗಿಸಬಹುದು ಇದು ಕನ್ಸ್ಟ್ರಕ್ಷನ್ ಸೈಟ್ ಇಲ್ಲಿ UAV ಗಳನ್ನು ಕನ್ಸ್ಟ್ರಕ್ಷನ್ ಸೈಟ್ ಅನ್ನು ಮೋನಿಟರ್ ಮಾಡಲು ಉಪಯೋಗಿಸಬಹುದು ಮತ್ತು ಅಲ್ಲಿ ಏನಾದರೂ ಅಪಾಯವಿದೆಯಾ ಕನ್ಸ್ಟ್ರಕ್ಷನ್ ಗೆ ಸಂಬಂಧಿಸಿ ಎಷ್ಟು ಪ್ರಗತಿಯನ್ನು ಸಾಧಿಸಿದೆ ಕೆಲಸದ ಪ್ರಗತಿಯನ್ನು ಮಾನಿಟರ್ ಮಾಡುವುದು ಈ ಹಲವಾರು ಕೆಲಸಗಾರರು ಕನ್ಸ್ಟ್ರಕ್ಷನ್ ಸೈಟಿನಲ್ಲಿ ತೆಗೆದುಕೊಂಡಿರುವ ಸುರಕ್ಷತೆಯ ಸ್ಟ್ಯಾಂಡರ್ಡ್ ಗಳ ಸುರಕ್ಷತೆಯ ಮುಂಜಾಗ್ರತೆ ಇವುಗಳೆಲ್ಲವನ್ನು ಸತತವಾಗಿ ಮಾಡಬಹುದು ಮಾನಿಟರಿಂಗ್ ಅನ್ನು ರಿಯಲ್ ಟೈಮಿನಲ್ಲಿ ದೂರದಿಂದ ಸತತವಾಗಿ ಮಾಡಬಹುದು ಎನರ್ಜಿ ಮ್ಯಾನೇಜ್ಮೆಂಟ್ ಗೆ ಕೂಡ UAVಗಳನ್ನು ಉಪಯೋಗಿಸಬಹುದು UAVಗಳನ್ನು ಪವರ್ ಟ್ರಾನ್ಸ್ ಮಿಷನ್ ಲೈನುಗಳನ್ನು ಮಾನಿಟರ್ ಮಾಡಲು ಉಪಯೋಗಿಸಬಹುದು ಹಾಗಾಗಿ ಪವರ್ ಟ್ರಾನ್ಸ್ಮಿಷನ್ ಲೈನುಗಳ ಪಿರಿಯಾಡಿಕ್ ಮಾನಿಟರ್ ಮಾಡುವುದನ್ನು ಸಾಮಾನ್ಯವಾಗಿ ಮನುಷ್ಯನಿಂದ ಮಾನಿಟರ್ ಮಾಡುವುದು ಮಾಡಲ್ಪಡುತ್ತದೆ ಟ್ರಾನ್ಸ್ಮಿಷನ್ ಲೈನ್ ಗಳನ್ನು ರಿಯಲ್ ಟೈಮಿನಲ್ಲಿ ಸತತವಾಗಿ ಮಾಡಲು UAVಗಳನ್ನ ಉಪಯೋಗಿಸಬಹುದು ಮೈನಿಂಗ್ ಕ್ಷೇತ್ರದಲ್ಲಿಯೂ ಸಹ UAV ಗಳ ಉಪಯೋಗ ಬಹಳಷ್ಟಿದೆ ಪ್ರತ್ಯೇಕವಾಗಿ ಓಪನ್ಕಾಸ್ಟ್ ಮೈನ್ ಗಳಲ್ಲಿ ಔಟ್ ಡೋರ್ UAV ಗಳ ಉಪಯೋಗ ಸರ್ವೇಸಾಮಾನ್ಯ ಇಂಡೋರ್ ಮೈನ್ ಗಳಲ್ಲಿ UAVಗಳನ್ನು ಸಹ ಉಪಯೋಗಿಸಬಹುದು ಆದರೆ ಆ UAV ಗಳ ಸ್ಪೆಸಿಫಿಕೇಶನ್ ಗಳು ಭಿನ್ನವಾಗಿರುತ್ತವೆ ಹಾಗಾಗಿ ಇಂಡೋರ್ ಮೈನಿಂಗ್ ನಲ್ಲಿ UAVಗಳನ್ನ ಉಪಯೋಗಿಸಲು ಮೈನಿಂಗ್ ಕ್ಷೇತ್ರದ ಅವಶ್ಯಕತೆಗಳನ್ನು ಪೂರೈಸಲು ವಿಶೇಷವಾಗಿ ಡಿಸೈನ್ ಮಾಡಿದ ಇಂಡೋರ್ UAV ಗಳು ಬೇಕಾಗುತ್ತವೆ ಆದರೆ ಮೈನಿಂಗ್ ಕ್ಷೇತ್ರದಲ್ಲಿ ಅದು ಓಪನ್ಕಾಸ್ಟ್ ಅಥವಾ ಇಂಡೋರ್ ಮೈನ್ ಆಗಿರಲಿ ಮೊನಿಟರ್ ಮಾಡಲು ಬೇರೆ ಬೇರೆ ವಿಷಯಗಳನ್ನು ಮಾನಿಟರ್ ಮಾಡಲು ಸರ್ವೆಲೆನ್ಸ್ ಮಾಡಲು UAVಗಳನ್ನು ಉಪಯೋಗಿಸಬಹುದು ಹಾಗಾಗಿ ಚಾಲ್ತಿಯಲ್ಲಿರುವ ಆಪರೇಷನ್ನಿನ ಸುರಕ್ಷತೆಯನ್ನು ಮಾನಿಟರ್ ಮಾಡಲು ಪ್ರತ್ಯೇಕವಾದ ಪ್ರದೇಶವನ್ನು ಕಾಯಲು ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ ಎಕ್ಸ್ಟ್ರಾಕ್ಟ್ ಮಾಡಲಾದ ಖನಿಜಗಳು ಎಕ್ಸ್ಟ್ರಾಕ್ಟ್ ಮಾಡಲಾದ ಲೋಹಗಳು ಅಥವಾ ಖನಿಜ ಗಳನ್ನ ಇನ್ನು ಎಷ್ಟು ಉಳಿದಿದೆ ಎನ್ನುವುದನ್ನು ಗಮನಿಸಲು ಸೈಟನ್ನು ಅನ್ನು ಎಕ್ಸ್ಪ್ಲೋರ್ ಮಾಡಲು ಕಲ್ಲಿದ್ದಲು ಮತ್ತು ಇತ್ಯಾದಿ ತರಹದ ಖನಿಜಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುವುದನ್ನು ಎಫಿಸಿಯೆಂಟ್ ಆಗಿ ಆಟಾನಮಸ್ ಆಟೋಮೇಟೆಡ್ ಮಾನಿಟರಿಂಗ್ ಮಾಡಬಹುದು ಇದೇ ರೀತಿ UAVಗಳ ಉಪಯೋಗದ ಹಲವಾರು ಬೇರೆ ಬೇರೆ ಅಪ್ಲಿಕೇಶನ್ಗಳು ಮೈನಿಂಗ್ ಕ್ಷೇತ್ರದಲ್ಲಿವೆ ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ಮತ್ತು ಔಷಧಿ ಡೆಲಿವರಿ ಗೆ ಇತ್ಯಾದಿಗಳಿಗೆ UAV ಗಳನ್ನು ಉಪಯೋಗಿಸಬಹುದು ಪ್ರತ್ಯೇಕವಾಗಿ ನಮ್ಮ ನಮ್ಮ ದೇಶದಲ್ಲಿ ಔಷಧಿ ವಿತರಿಸಲು ಅನೇಕ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ವಿವಿಧ ಔಷಧಿಗಳನ್ನು ಈಗಾಗಲೇ ಹೊಂದಿರುವಂತಹ ಟೆರ್ಶರಿ ಕೇರ್ ಆಸ್ಪತ್ರೆಗಳಿಂದ ಔಷಧೀಯ ವಿತರಿಸಲು ಅವಶ್ಯಕತೆ ಆಧಾರದ ಮೇಲೆ ಟೆರ್ಶರಿ ಕೇರ್ ಆಸ್ಪತ್ರೆಗಳಿಂದ ಬಹುಶಃ ಔಷಧಿ ಇಲ್ಲದಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ UAV ಗಳನ್ನ ಹಾರಿಸಬಹುದು ಈ ರೀತಿ ವಿವಿಧ ಲಸಿಕೆಗಳನ್ನು ಔಷಧಿಗಳನ್ನು ಮತ್ತು ಮುಂತಾದವುಗಳನ್ನು ಅವಶ್ಯಕತೆಯಾದ ಮೇಲೆ ನಿರ್ದಿಷ್ಟ ಅವಶ್ಯಕತೆಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಬಹುದು ಟೆಲಿಕಮ್ಯುನಿಕೇಶನ್ ಉದ್ಯಮದಲ್ಲಿಯೂ ಸಹ UAV ಗಳು ಕನ್ನೆಕ್ಟಿವಿಟಿ ಗೆ ಸಹಕಾರಿಯಾಗಿರುತ್ತವೆ UAV ಗಳು ಏರಿಯಲ್ ಗೇಟ್ ವೇ ಗಳ ತರಹ ಏರಿಯಲ್ ಗೇಟ್ ವೇ ಗಳ ತರಹ ಅಥವಾ ಏರಿಯಲ್ ಆಕ್ಸೆಸ್ ಪಾಯಿಂಟ್ ಗಳು ತರಹ ವರ್ತಿಸಬಹುದು ಇದು ಎರಡು ಬೇರೆ ಬೇರೆ ಪಾಯಿಂಟ್ ಗಳನ್ನು ಕನೆಕ್ಟ್ ಮಾಡಲು ಸಹಕಾರಿಯಾಗುತ್ತದೆ ಇಲ್ಲವಾದಲ್ಲಿ ಅವುಗಳ ವ್ಯಾಪ್ತಿಗೆ ಒಳಪಡದೆ ಇರಬಹುದು ಫ್ಲೈಯಿಂಗ್ UAV ಗಳ ಸಹಾಯದಿಂದ ಈ ರೀತಿಯ ಕನ್ನೆಕ್ಟಿವಿಟಿ ಯನ್ನ ಒದಗಿಸಲು ಸಾಧ್ಯವಾಗುತ್ತದೆ ತೈಲ ಮತ್ತು ಅನಿಲ ಕ್ಷೇತ್ರಗಳಲ್ಲಿಯೂ ಸಹ ಸುರಿಕೆಗಳನ್ನು ಪತ್ತೆ ಹಚ್ಚಲು ಪೈಪ್ಲೈನ್ ಮಾನಿಟರಿಂಗ್ ಮಾಡಲು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಗೆ ಸಂಬಂಧಿಸಿದ ಇಮೇಜುಗಳನ್ನು ಸಂಗ್ರಹಿಸುವುದು ಇವೆಲ್ಲವುಗಳನ್ನು UAV ಗಳ ಸಹಾಯದಿಂದ ಮಾಡಬಹುದು ಇದೇ ರೀತಿ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಕನಿಷ್ಠ ಮ್ಯಾನ್ ಪವರ್ ಅವಶ್ಯಕತೆ ರಾಸಾಯನಿಕ ಪ್ಲಾಂಟ್ ಅಥವಾ ತೈಲ ಮತ್ತು ಅನಿಲ ಪ್ಲಾಂಟ್ ಗಳ ಅವುಗಳ ಯಂತ್ರೋಪಕರಣಗಳನ್ನು ಇತ್ಯಾದಿಗಳನ್ನು ಚಾಲ್ತಿಯಲ್ಲಿರುವಾಗಲೇ ಮಾನಿಟರಿಂಗ್ ಮಾಡಲು ಈ ಬೇರೆ ಬೇರೆ UAVಗಳ ಸಹಾಯದಿಂದ ಆ ಉಪಕರಣಗಳನ್ನು ದೂರದಿಂದಲೇ ಮಾನಿಟರಿಂಗ್ ಮಾಡಬಹುದು ಗೋದಾಮುಗಳಿಗೆ ಮತ್ತು ದಾಸ್ತಾನು ನಿರ್ವಹಣೆಗೂ ಕೂಡ UAV ಗಳನ್ನು ಉಪಯೋಗಿಸಬಹುದು UAV ಗಳನ್ನು ಹಲವಾರು ಗೋದಾಮುಗಳಲ್ಲಿ ಉಪಯೋಗಿಸುತ್ತಾರೆ ಪ್ರತ್ಯೇಕವಾಗಿ ಇಂಡೋರ್ UAV ಗಳನ್ನು ಹಲವಾರು ಗೋದಾಮುಗಳ ವಿವಿಧ ಕಪಾಟುಗಳನ್ನು ಮಾನಿಟರ್ ಮಾಡಲು ಉಪಯೋಗಿಸುತ್ತಾರೆ ಹಾಗೆಯೇ ಗೋದಾಮುಗಳಲ್ಲಿ ಇರುವ ದಾಸ್ತಾನುಗಳನ್ನು ಸಹ ಈ ಎಲ್ಲವನ್ನೂ ನಾವು ಇಂಡೋರ್ UAV ಗಳ ಸಹಾಯದಿಂದ ಮಾಡಬಹುದು ಅರಣ್ಯಕ್ಕೆ ಸಂಬಂಧಪಟ್ಟ ಅಪ್ಲಿಕೇಶನ್ ಗಳಾದ ಅರಣ್ಯದ ಸರ್ವೆ ಅರಣ್ಯದ ನಿಖರತೆ ಕನೋಪಿ ಮ್ಯಾಪಿಂಗ್ ಕಾಡ್ಗಿಚ್ಚನ್ನು ಪತ್ತೆ ಹಚ್ಚುವುದು ಕಾಡ್ಗಿಚ್ಚು ಈಗಾಗಲೇ ಹತ್ತಿದ್ದರೆ ಕಾಡ್ಗಿಚ್ಚಿನ ವೇಗವನ್ನು ಮಾಡಲು ಮೋನಿಟರ್ ಮಾಡಲು ಅಳಿವಿನಂಚಿನಲ್ಲಿರುವ ತಳಿಗಳನ್ನು ಕಾಪಾಡುವುದು ಸಮಯ ಮ್ಯಾನ್ ಪವರ್ ಮತ್ತು ಸಂಪನ್ಮೂಲಗಳನ್ನು ಅರಣ್ಯ ಸಂಪನ್ಮೂಲಗಳನ್ನು ಉದಾಹರಣೆಗೆ ಕಾಡಿನ ರೇಂಜರ್ ಗಳನ್ನ ಉಳಿಸುವುದು ಕಾಡುಗಳನ್ನು ತಳಿಗಳನ್ನು ಕಾಡ್ಗಿಚ್ಚುಗಳ ಕಂಡೀಶನ್ ಗಳನ್ನ UAVಗಳ ಸಹಾಯದಿಂದ ಮೋನಿಟರ್ ಮಾಡಬಹುದು ಮತ್ತು ವಿವಿಧ ಸಸ್ಯಗಳನ್ನು ಅವುಗಳ ಬೆಳವಣಿಗೆ UAV ಗಳ ಸಹಾಯದಿಂದ ಅತ್ಯಂತ ಸಮರ್ಥವಾಗಿ ಮೋನಿಟರ್ ಮಾಡಬಹುದು ಹಾಗಾಗಿ ಅರಣ್ಯ ಪ್ರದೇಶ ಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯ ವಿವಿಧ ಅಪ್ಲಿಕೇಶನ್ ಗಳು ಇವೆ ಅರಣ್ಯ ಮತ್ತು ಪರಿಸರ ಕೂಡ ಬೇರೆ ಬೇರೆ ತರಹದ ಸೆನ್ಸರ್ ಗಳನ್ನು UAV ಗಳ ಜೊತೆ ಜೋಡಿಸುವುದರಿಂದ ಪರಿಸರದ ಮಾನಿಟರಿಂಗ್ ಮಾಡಬಹುದು ಉಷ್ಣತೆಯ ಸೆನ್ಸರ್ ಅಥವಾ ಪ್ರೆಷರ್ ಸೆನ್ಸರ್ ಅಥವಾ ವಿವಿಧ ಗಾಳಿಯ ಗುಣಮಟ್ಟವನ್ನು ಮೋನಿಟರ್ ಮಾಡುವಂತ ಸೆನ್ಸರ್ ಗಳನ್ನು ಕೂಡ ಹಲವು UAV ಗಳ ಜೊತೆ ಜೋಡಿಸಬಹುದು ಮತ್ತು ಬೇರೆ ಬೇರೆ ಇಮೇಜುಗಳನ್ನು ಇಮೇಜ್ ಫ್ರೆಮ್ ಗಳನ್ನ ಇತ್ಯಾದಿಗಳನ್ನು ಕ್ಯಾಪ್ಚರ್ ಮಾಡಬಹುದು ಪರಿಸರವನ್ನು ಮತ್ತು ಮಾಲಿನ್ಯವನ್ನು ಜೊತೆಯಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಇತ್ಯಾದಿಗಳು ಎಲ್ಲವುಗಳನ್ನು UAV ಗಳ ಸಹಾಯದಿಂದ ಮಾಡಬಹುದು ಶಿಪ್ಪಿಂಗ್ ಮತ್ತು ಡೆಲಿವರಿ ಸಾಮಾನ್ಯವಾದದ್ದು ವಿವಿಧ ಅಪ್ಲಿಕೇಶನ್ ಗಳಿವೆ ಪ್ರಮುಖವಾಗಿ ವಿವಿಧ ಪ್ಯಾಕೇಜುಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಡೆಲಿವರಿ ಮಾಡಲು ಜಗತ್ತಿನ ಕೆಲವು ಭಾಗಗಳ ಕೋರಿಯರ್ ಕಂಪನಿಗಳು UAV ಗಳನ್ನು ಉಪಯೋಗಿಸುತ್ತಿವೆ ಹಾಗಾಗಿ ಕೊರಿಯರ್ ಕಂಪನಿಗಳು ಕೂಡ UAVಗಳನ್ನು ಉಪಯೋಗಿಸುತ್ತಿವೆ ಹಾಗಾಗಿ ಶಿಪ್ಪಿಂಗ್ ಮತ್ತು ಡೆಲಿವರಿ ಮಾಡುವ UAV ಗಳು ಗಮನಸೆಳೆಯುತ್ತಿವೆ ಮತ್ತು ಅವುಗಳನ್ನು ಈ ಎಲ್ಲಾ ಬೇರೆಬೇರೆ ಚಟುವಟಿಕೆಗಳನ್ನು ಮಾಡಲು ಉಪಯೋಗಿಸಬಹುದು ನಾನು ನಿಮಗೆ ತೋರಿಸಿದಂತೆ ಇವುಗಳು UAVಗಳ ಬೇರೆಬೇರೆ ಅಪ್ಲಿಕೇಶನ್ಗಳು ಇದೇ ರೀತಿ ಇಲ್ಲಿ ಬಹಳಷ್ಟು UAV ಗಳ ಹಲವಾರು ಅಪ್ಲಿಕೇಶನ್ ಗಳಿವೆ ಈ ವ್ಯತ್ಯಾಸಗಳು ಸರಿಯಾಗಿ ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತವೆ ಈ UAV ಗಳ ಬಗ್ಗೆ ಹೆಚ್ಚಿನ ಮಾಹಿತಿ UAVಗಳ ಉಪಯೋಗ UAVಗಳ ಹೋರಾಟದ ಬಗ್ಗೆ ನಾನು ಹೇಳಿದ್ದಕ್ಕಿಂತ ನಿಮ್ಮನ್ನ ಹೆಚ್ಚು ಉತ್ಸುಕ ರನ್ನಾಗಿ ಮಾಡಲು ಯೂಟ್ಯೂಬ್ ನಲ್ಲಿ ಬಹಳಷ್ಟು ವಿಡಿಯೋಗಳು ಸಿಗುತ್ತವೆ ನಿಮಗೆ ಹೆಚ್ಚು ತಿಳಿದುಕೊಳ್ಳಬೇಕೆಂಬ ಆಸಕ್ತಿಯಿದ್ದಲ್ಲಿ ಕಲಿಯಲು ಅನೇಕ ಆನ್ಲೈನ್ ಟುಟೋರಿಯಲ್ ಗಳು ಇವೆ ಆ ಮೂಲಕ ನೀವು UAV ಪ್ರಾಜೆಕ್ಟ್ ಗಳನ್ನು ಪ್ರಾರಂಭಿಸಬಹುದು ಹಾಗಾಗಿ ಈ ಕೋರ್ಸಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದದ್ದು ಏನೆಂದರೆ UAV ಪ್ರಯೋಜನಕಾರಿ ಆದಂತಹ ಒಳ್ಳೆಯ ಇಂಡಸ್ಟ್ರಿಯಲ್ ಯೂಸ್ ಕೇಸುಗಳ ಬಗ್ಗೆ ಆಲೋಚಿಸಿ ಪ್ರಾಜೆಕ್ಟ್ ಗಳನ್ನು ಎಕ್ಸಿಕ್ಯೂಟ್ ಮಾಡಲು ಪ್ರಯತ್ನಿಸಿ ಮತ್ತು ಯಾವುದಾದರೂ ಇಂಡಸ್ಟ್ರಿಯಲ್ ಸಮಸ್ಯೆಗಳನ್ನು ನೀವು ಪರಿಹರಿಸಬಹುದು ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ ಬಹುಶಃ ನೀವು ಇಂಡಸ್ಟ್ರಿಯಿಂದ ಬಂದವರಾಗಿದ್ದಾರೆ ನಿಮ್ಮನ್ನು ನೀವೇ ಕೆಲವು ಪ್ರಾಸೆಸ್ ಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಬಹುಶಃ ನೀವು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಿಂದ ಬಂದಿದ್ದಾರೆ ಈಗಾಗಲೇ ನೀವು ನಿಮ್ಮ ಇಂಡಸ್ಟ್ರಿಯ ಕೆಲವು ಅವಶ್ಯಕತೆಗಳಿಗೆ ಕೆಲಸ ಮಾಡುತ್ತಿರಬಹುದು ಅಂತಹ ಒಂದು ಸವಾಲನ್ನು ಒಂದು ಸಮಸ್ಯೆಯನ್ನು ಗುರುತಿಸಲು ಪ್ರಯತ್ನಿಸಿ ಮತ್ತು ಪ್ರಮುಖವಾಗಿ ನಿಮ್ಮ ಅನುಭವಕ್ಕೆ ಬರುತ್ತಿರುವಂತಹ ಸಮಸ್ಯೆಗೆ UAV ಪರಿಹಾರವನ್ನು ಕಂಡುಕೊಳ್ಳಬಹುದು ಎನ್ನುವುದರ ಬಗ್ಗೆ ಆಲೋಚಿಸಿ ಹಾಗಾಗಿ ನಾನು ಹೇಳಿದಂತೆ ಸಿಂಗಲ್ UAV ಗಳು ಒಂದು ಸಮಸ್ಯೆ ಒಂದು ಪ್ರತ್ಯೇಕವಾದ ಕೆಲಸವನ್ನು ಮಿಷನ್ ಅನ್ನು ಪೂರ್ಣಗೊಳಿಸಲು ಪರಸ್ಪರ ಕೊಲ್ಯಬರೇಟ್ ಕೋಆಪರೇಟ್ ಮಾಡುವಂತಹ ಹಲವಾರು UAV ಗಳನ್ನು ಹೊಂದುವುದು ಮಹತ್ತರವಾದ ಸವಾಲು ಹಾಗೆಯೇ ಇಂಡೋರ್ ಮತ್ತು ಔಟ್ ಡೋರ್ UAVಗಳ ಬಗ್ಗೆಯೂ ನಾನು ಹೇಳಿದ್ದೇನೆ ಹೆಚ್ಚಾಗಿ ನಾನು ಔಟ್ ಡೋರ್ UAVಗಳ ಬಗ್ಗೆ ಮಾತಾಡಿದ್ದೇನೆ ನಾನು ತೋರಿಸಿದ UAVಗಳು ಔಟ್ ಡೋರ್ UAV ಗಳು ಇಂಡೋರ್ UAV ಗಳು ಮತ್ತು ಅವುಗಳ ಡಿಸೈನ್ ಆಪರೇಷನ್ ಅದು ಸಂಪೂರ್ಣವಾಗಿ ಬೇರೆಯೇ ವಿಷಯ ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇಂಡೋರ್ UAV ಗಳು ಅಥವಾ ಔಟ್ ಡೋರ್ UAV ಗಳ ಮೇಲೆ ಗಮನವಹಿಸಬಹುದು ಔಟ್ ಡೋರ್ UAV ಗಳ ಜೊತೆಗೆ ಕೆಲಸ ಮಾಡುವುದು ಇಂಡೋರ್ UAV ಗಳ ಜೊತೆಗೆ ಕೆಲಸ ಮಾಡೋದಕ್ಕಿಂತ ಸುಲಭವಾದದ್ದು ಹಾಗಾಗಿ ಇದರೊಂದಿಗೆ ನಾವು ಮುಕ್ತಾಯಕ್ಕೆ ಬಂದಿದ್ದೇವೆ ಟೆರೆಸ್ರ್ಟಿಯಲ್ IoTಗಿಂತ ಹೆಚ್ಚಾಗಿ ನಿಮ್ಮನ್ನು ಉತ್ಸುಕರನ್ನಾಗಿ ಮಾಡಲು UAVಗಳ ಮೇಲೆ ಈ ಕೊನೆಯ ಲೆಕ್ಚರ್ ಮಾಡಲು ನಾನು ಬಯಸಿದ್ದೆ ಟೆರೆಸ್ರ್ಟಿಯಲ್ ಏರಿಯಲ್ IoT ಡೊಮೈನ್ ಗೆ ನಿಮ್ಮನ್ನ ಎಕ್ಸ್ಟೆಂಡ್ ಮಾಡಲು ಮತ್ತು ಹೆಚ್ಚು ಎಫಿಸಿಯೆಂಟ್ ಆಗಿ ಬೇರೆ ಬೇರೆ ಚಟುವಟಿಕೆಗಳನ್ನು ಬೇರೆ ಬೇರೆ ಕೆಲಸಗಳನ್ನು ಬೇರೆ ಬೇರೆ ಕೆಲಸಗಳನ್ನು ಎಕ್ಸಿಕ್ಯೂಟ್ ಮಾಡಲು UAVಗಳು ಹೇಗೆ ಸಹಕಾರಿಯಾಗುತ್ತವೆ ಎಂಬುದನ್ನು ನೋಡಲು ಹೆಚ್ಚು ಎಫಿಸಿಯೆಂಟ್ ಆಗಿ ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ ಯಂತ್ರಗಳು ಇತ್ಯಾದಿಗಳನ್ನ ಮೋನಿಟರ್ ಕಂಟ್ರೋಲ್ ಮಾಡಲು ಇದರೊಂದಿಗೆ ನಾವು ಮುಕ್ತಾಯದತ್ತ ಬಂದಿದ್ದೇವೆ ಇವುಗಳು ಬೇರೆ ಬೇರೆ ರೆಫರೆನ್ಸ್ ಗಳು